ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಪುನನಿರ್ಮಿಸಿ ಉಪನ್ಯಾಸಕ್ಕೆ ಸ್ವಾಗತ ನಾನು ರಾಮ್ ಸತೀಶ್ ಪಸುಪುಲೇಟಿ ಸಹಾಯಕ ಪ್ರಾಧ್ಯಾಪಕ ವಾಸ್ತುಶಿಲ್ಪ ಮತ್ತು ಯೋಜನಾ ವಿಭಾಗ IIT ರೂರ್ಕಿ ಇಂದು ನಾನು ನಿಮ್ಮೊಂದಿಗೆ DRRಗೆ ಸಂಬಂಧಿಸಿದ ಕೆಲವು ಚೌಕಟ್ಟುಗಳ ಬಗ್ಗೆ ಚರ್ಚಿಸಲಿದ್ದೇನೆ ಅದು ವಿಪತ್ತು ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದು ಸೈದ್ಧಾಂತಿಕ ತಿಳುವಳಿಕೆಯಿಂದ ಯೋಜನೆ ಮತ್ತು ಅನುಷ್ಠಾನದ ಅಂಶಗಳವರೆಗೆ ಮತ್ತು ಸಮುದಾಯ ನಿರ್ವಹಣಾ ಪ್ರಕ್ರಿಯೆಯ ಪ್ರಕಾರವನ್ನು ಒಳಗೊಂಡಿದೆ ಮತ್ತು ನಾನು ನಿಮ್ಮೊಂದಿಗೆ ಮಾತನಾಡಲು ಹೊರಟಿರುವ ಚೌಕಟ್ಟುಗಳು ಏನೇ ಇರಲಿ ಇದು ಜಾನ್ ಟ್ವಿಗ್ ಅವರ ವಿವಿಧ ಚೌಕಟ್ಟುಗಳು ಮತ್ತು ತಿಳುವಳಿಕೆಗಳ ದೊಡ್ಡ ಸಂಕಲನವನ್ನು ಆಧರಿಸಿದೆ ವಿಶೇಷವಾಗಿ ವಿಪತ್ತು ಅಪಾಯದ ಕಡಿತದ ಮೇಲೆ ಆಧರಿಸಿದೆ ಮತ್ತು ಇದು ಜಾಗತಿಕ ಅಭ್ಯಾಸ ವಿಮರ್ಶೆಯಲ್ಲಿ ಸಂಪುಟ 9 ಮತ್ತು ಮಾನವೀಯ ಅಭ್ಯಾಸ ಜಾಲದಲ್ಲಿ ಪ್ರಕಟವಾಗಿದೆ ಇದನ್ನು ಮಾನವೀಯ ಅಭ್ಯಾಸಕಾರರಿಂದ ನಿಯೋಜಿಸಲಾಗಿದೆ ಜಾನ್ ಟ್ವಿಗ್ ಅವರು UCL ಬಾರ್ಟ್ಲೆಟ್ನ ಭಾಗವಾಗಿದ್ದಾರೆ ಮತ್ತು ನಾನು ಕೆಲವು ವಿಷಯಗಳನ್ನು ಚರ್ಚಿಸಲಿದ್ದೇನೆ ಸಹಜವಾಗಿ 1980 ರ ದಶಕದಿಂದ ಹಿಂದೆಯೇ ಚರ್ಚಿಸಲಾದ ಕೆಲವು ಚೌಕಟ್ಟುಗಳಿವೆ ಆದರೆ ಅವರು ಮಾಡಲು ಪ್ರಯತ್ನಿಸಿದ್ದು ಅವರು ಪ್ರಸ್ತುತ ಸಾಹಿತ್ಯವನ್ನು ಒಂದು ದೊಡ್ಡ ದಾಖಲೆಯಾಗಿ ತರಲು ಪ್ರಯತ್ನಿಸಿದರು ಇದು ಸೈದ್ಧಾಂತಿಕ ತಿಳುವಳಿಕೆ ಪರಿಭಾಷೆಗಳು ಸಾಂಸ್ಥಿಕ ಜಾಲಗಳು ಮತ್ತು ಅದರ ಯೋಜನಾ ನಿರ್ವಹಣೆ ಭಾಗ ಮತ್ತು ಸಮುದಾಯ ಆಸ್ತಿ ನಿರ್ವಹಣೆ ಆಗಿದೆ ಆದ್ದರಿಂದ ಅವರು 1 ಸಮಗ್ರ ವಿಧಾನದಲ್ಲಿ ಪರಿಹರಿಸಲು ಪ್ರಯತ್ನಿಸಿದ ವಿವಿಧ ಯೋಜನೆಗಳಿವೆ ಮೊದಲನೆಯದಾಗಿ ನಾವು ವಿಶೇಷವಾಗಿ ವಿಪತ್ತು ಅಪಾಯದ ಸಂದರ್ಭದಿಂದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಂದರ್ಭದೊಂದಿಗೆ ಅರ್ಥಮಾಡಿಕೊಳ್ಳಬೇಕು ಭಾರತ ಬಾಂಗ್ಲಾದೇಶ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಮುಂತಾದ ದೇಶಗಳು ಬಡತನದೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿವೆ ಆದ್ದರಿಂದ ನಾವು ವಿಪತ್ತು ಅಪಾಯವನ್ನು ಕಡಿಮೆಗೊಳಿಸುವುದರ ಜೊತೆಗೆ ಬಡತನ ಕಡಿತದ ಸವಾಲನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಮೊದಲನೆಯದಾಗಿ ಇದು ಜಾಗತಿಕ ಚಾಲಕರಿಂದ ಪ್ರಾರಂಭವಾಗುತ್ತದೆ ಏಕೆಂದರೆ ಮೊದಲನೆಯದಾಗಿ ನಾವು ಇಡೀ ಭೌಗೋಳಿಕತೆಯನ್ನು ಅಸಮಾನವಾಗಿ ವಿತರಿಸಿದ್ದೇವೆ ಶ್ರೀಮಂತ ದೇಶಗಳಿವೆ ಬಡ ದೇಶಗಳಿವೆ ಸಂಪನ್ಮೂಲ ಹೊಂದಿರುವ ದೇಶಗಳಿವೆ ಸಂಪನ್ಮೂಲವಿಲ್ಲದ ದೇಶಗಳಿವೆ ಮತ್ತು ವಾಸ್ತವವಾಗಿ ಅದರಲ್ಲಿ ಅತ್ಯಂತ ವೈವಿಧ್ಯಮಯ ಆರ್ಥಿಕ ಸೂಚಕಗಳಿವೆ ಮ್ಯಾಕ್ರೋ ಮಟ್ಟದ ದೃಷ್ಟಿಕೋನದಿಂದ ಮತ್ತು ಅದರ ಮೆಸೊ ಮಟ್ಟದ ಅಂಶದಿಂದ ಹವಾಮಾನ ಬದಲಾವಣೆ ಇದೆ ಆಡಳಿತ ಮತ್ತು ಸೀಮಿತ ಅಂತರ್ವರ್ಧಕ ಸಾಮರ್ಥ್ಯಗಳಿಗೆ ಸಹ ಇದೆ ಬನ್ನಿ ಆದ್ದರಿಂದ ಆಡಳಿತವೂ ಸಹ ಒಂದು ನಿರ್ದಿಷ್ಟ ಸಮುದಾಯ ಅಥವಾ ಸಮಾಜವು ಹೇಗೆ ಆಘಾತಗಳು ಮತ್ತು ಒತ್ತಡಗಳನ್ನು ನಿಭಾಯಿಸಲು ಅಸಮರ್ಥವಾಗಿದೆ ಮತ್ತು ಅಲ್ಲಿ ವ್ಯವಸ್ಥೆಯು ಹೇಗೆ ವಿಫಲಗೊಳ್ಳುತ್ತದೆ ಆದ್ದರಿಂದ ಸಮಯವು ಆಡಳಿತದ ಬಗ್ಗೆ ಮಾತನಾಡುತ್ತದೆ ಮತ್ತು ಇವೆಲ್ಲವೂ ವಾಸ್ತವವಾಗಿ ಆಧಾರವಾಗಿರುವ ಅಪಾಯದ ಚಾಲಕಗಳನ್ನು ರೂಪಿಸುತ್ತವೆ ನಾವು ಆಧಾರವಾಗಿರುವ ಅಪಾಯದ ಚಾಲಕರ ಬಗ್ಗೆ ಮಾತನಾಡುವಾಗ ನಾವು ಬಡ ಮತ್ತು ನಗರ ಸ್ಥಳೀಯ ಆಡಳಿತ ಮತ್ತು ದುರ್ಬಲ ಗ್ರಾಮೀಣ ಜೀವನೋಪಾಯಗಳ ವಿಶೇಷವಾಗಿ ಹವಾಮಾನ ಬದಲಾವಣೆಯೊಂದಿಗೆ ಬಗ್ಗೆ ಮಾತನಾಡುತ್ತೇವೆ ನೀವು ಚಂಡಮಾರುತಗಳು ಅಥವಾ ಪ್ರವಾಹಗಳ ಪ್ರಭಾವವನ್ನು ಹೊಂದಿದ್ದೀರಿ ಎಂದು ಹೇಳೋಣ ಮತ್ತು ಇದು ಇಡೀ ಕೃಷಿ ಉದ್ಯಮ ಮತ್ತು ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ಬೀರಿದೆ ಎಂದು ನಾನು ಹೇಳಬಲ್ಲೆ ಆದರೆ ಕಡಿಮೆ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಿಂದಾಗಿ ರೈತರು ತಮ್ಮ ಬೆಳೆಗಳನ್ನು ಹೇಗೆ ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಅವರ ಆರ್ಥಿಕತೆಯನ್ನು ಅಸ್ಥಿರಗೊಳಿಸಲು ಮತ್ತು ದುರ್ಬಲ ಜೀವನೋಪಾಯದ ಬಗ್ಗೆ ಮಾತನಾಡುವ ಈ ಎಲ್ಲಾ ಅಂಶಗಳನ್ನು ಅಸ್ಥಿರಗೊಳಿಸಲು ಮಾರುಕಟ್ಟೆ ಹೇಗಿದೆ ಪರಿಸರ ವ್ಯವಸ್ಥೆಯು ಕುಸಿಯುತ್ತದೆ ಆದ್ದರಿಂದ ಈ ವಿಪತ್ತುಗಳಿಂದಾಗಿ ಅಭಿವೃದ್ಧಿ ಪ್ರಕ್ರಿಯೆಗಳು ಮತ್ತು ಪರಿಸರ ಮತ್ತು ಪರಿಸರ ವ್ಯವಸ್ಥೆಗಳ ಮೇಲೆ ಅದರ ಪರಿಣಾಮವು ಹೇಗೆ ಕ್ರಮೇಣವಾಗಿ ವಿಪತ್ತುಗಳು ಮತ್ತು ಸೇವೆಗಳು ಮಾತ್ರವಲ್ಲ ಅವು ನಿಜವಾಗಿ ಹೇಗೆ ಕ್ಷೀಣಿಸುತ್ತವೆ ಮತ್ತು ಪ್ರತಿಯಾಗಿ ಇದು ಮಾನವನ ಆವಾಸಸ್ಥಾನಗಳಿಗೆ ಮತ್ತು ಜಾಗತಿಕ ಹವಾಮಾನಕ್ಕೆ ಒಂದು ರೀತಿಯ ಬದಲಾಯಿಸಲಾಗದ ಹಾನಿಯನ್ನು ಉಂಟುಮಾಡುತ್ತದೆ ಅಪಾಯ ವರ್ಗಾವಣೆ ಮತ್ತು ಸಾಮಾಜಿಕ ರಕ್ಷಣೆಗೆ ಪ್ರವೇಶದ ಕೊರತೆ ಆದ್ದರಿಂದ ಇವುಗಳು ಆಧಾರವಾಗಿರುವ ಅಪಾಯದ ಕಾರಣಗಳು ಇರುತ್ತವೆ ಆದ್ದರಿಂದ ದುರ್ಬಲ ಜನಸಂಖ್ಯೆಯ ತೀವ್ರ ಅಪಾಯದ ಪ್ರಮುಖ ಸಾಂದ್ರತೆಗಳು ಮತ್ತು ತೀವ್ರ ಅಪಾಯಕ್ಕೆ ಒಡ್ಡಿಕೊಂಡ ಆರ್ಥಿಕ ಪ್ರತಿಪಾದನೆಗಳನ್ನು ನೀವು ಹೇಳಿದಾಗ ಅವರು ತೀವ್ರವಾದ ಅಪಾಯಕ್ಕೆ ವರ್ಗೀಕರಿಸಲು ಪ್ರಯತ್ನಿಸಿದರು ಆದರೆ ವ್ಯಾಪಕವಾದ ಅಪಾಯ ಅವರು ವ್ಯಾಪಕವಾದ ಅಪಾಯದ ಬಗ್ಗೆ ಮಾತನಾಡುವಾಗ ದುರ್ಬಲ ಜನರು ಮತ್ತು ಆರ್ಥಿಕ ಸ್ವತ್ತುಗಳನ್ನು ಕಡಿಮೆ ಅಥವಾ ಮಧ್ಯಮ ತೀವ್ರತೆಯ ಅಪಾಯಕ್ಕೆ ಭೌಗೋಳಿಕವಾಗಿ ಚದುರಿದ ಬಗ್ಗೆ ಮಾತನಾಡುತ್ತಾರೆ ಆದ್ದರಿಂದ ಇದು ದುರ್ಬಲ ಸಮಾಜ ಅಥವಾ ನಿರ್ದಿಷ್ಟ ಗುಂಪು ಮತ್ತು ಅವರ ಆಸ್ತಿಗಳ ಬಹಿರಂಗ ಅಂಶದ ಮೇಲೆ ಮೂಲಭೂತವಾಗಿ ಮಾತನಾಡುತ್ತಿದೆ ದೈನಂದಿನ ಅಪಾಯ ಆದ್ದರಿಂದ ನಾವು ದೈನಂದಿನ ಅಪಾಯವನ್ನು ಹೇಳುವಾಗ ನಾವು ಆಹಾರಗಳು ಅಭದ್ರತೆ ರೋಗ ಅಪರಾಧ ಅಪಘಾತಗಳು ಮಾಲಿನ್ಯ ನೈರ್ಮಲ್ಯದ ಕೊರತೆ ಮತ್ತು ಶುದ್ಧ ನೀರಿನ ಕೊರತೆಗೆ ಒಳಗಾಗುವ ಮನೆಗಳು ಮತ್ತು ಸಮುದಾಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನೀವು ಎಂದಾದರೂ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಪ್ರಯಾಣಿಸಿದ್ದರೆ ನಾವು ಕುಡಿಯುವ ನೀರು ಸುರಕ್ಷಿತವಾಗಿದೆಯೇ ಅಥವಾ ಇಲ್ಲವೇ ಎಂದು ಅನೇಕ ಜನರು ಇನ್ನೂ ಅನುಮಾನಿಸುತ್ತಾರೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಂಬಲು ನಮಗೆ ಸಾಧ್ಯವಾಗುತ್ತಿಲ್ಲ ಮತ್ತು ಸುತ್ತಮುತ್ತಲಿನ ವಾತಾವರಣವು ಪರಿಸರವು ಹೆಚ್ಚು ಸುರಕ್ಷಿತವಾಗಿದೆ ಎಂದು ನಿಮಗೆ ತಿಳಿದಿರುವ ಭರವಸೆಯನ್ನು ನೀಡುತ್ತಿಲ್ಲ ಇದು ಅಪರಾಧವೇ ಇದು ಅಪಘಾತವಾಗಲಿ ಸುರಕ್ಷತೆಯ ಸಮಸ್ಯೆಗಳಿಂದಾಗಿ ಕೈಗಾರಿಕಾ ಅಪಘಾತವಾಗಲಿ ಇದು ಮಾಲಿನ್ಯದ ಅಂಶವೇ ನೀವು ಬಂದ ಕ್ಷಣದಲ್ಲಿ ನೀವು ದೆಹಲಿ ನಗರಕ್ಕೆ ನಿಜವಾಗಿಯೂ ಅಂತಹ ಮಾಲಿನ್ಯವನ್ನು ಅರ್ಥಮಾಡಿಕೊಳ್ಳುತ್ತೀರಿ ಅಲ್ಲವೇ ಮತ್ತು ಅದೇ ರೀತಿ ಆಹಾರದ ಅಭದ್ರತೆ ಇರುತ್ತದೆ ನಾವು ಆಹಾರದ ಅಭದ್ರತೆಯ ಬಗ್ಗೆ ಮಾತನಾಡುವಾಗ ಬರಗಾಲದಂತಹ ನಿಧಾನ ಹಂತದ ವಿಪತ್ತುಗಳನ್ನು ನಾವು ನೋಡುತ್ತೇವೆ ಅದು ನಿಜವಾಗಿಯೂ ಬೆಳೆಗಳ ಇಳುವರಿ ಕಡಿತಕ್ಕೆ ಹೇಗೆ ಕಾರಣವಾಗುತ್ತದೆ ಮತ್ತು ಅದು ಮಾರುಕಟ್ಟೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಅದು ಹೇಗೆ ಬಡ ವಲಯ ಜೀವನೋಪಾಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಒಂದು ರೀತಿಯ ದೈನಂದಿನ ಅಪಾಯವಾಗಿದೆ ಇದು ಕೇವಲ ಒಂದು ಘಟನೆ ಅಥವಾ ಯಾವುದಾದರೂ ಸಮಯದಲ್ಲಿ ಸಂಭವಿಸುವುದಿಲ್ಲ ಆದರೆ ಇದು ಕನಿಷ್ಠ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಾಮಾನ್ಯ ಸಮಸ್ಯೆಯಾಗಿದೆ ಬಡತನ ಆರ್ಥಿಕ ಬಡತನ ಮತ್ತು ಇತರ ಬಡತನದ ಅಂಶಗಳಾದ ಶಕ್ತಿಹೀನತೆ ಹೊರಗಿಡುವಿಕೆ ಅನಕ್ಷರತೆ ಮತ್ತು ತಾರತಮ್ಯ ಸ್ವತ್ತುಗಳನ್ನು ಪ್ರವೇಶಿಸಲು ಮತ್ತು ಸಜ್ಜುಗೊಳಿಸಲು ಸೀಮಿತ ಅವಕಾಶಗಳು ಆಗಿದೆ ಆದ್ದರಿಂದ ವಾಸ್ತವವಾಗಿ ನಮ್ಮಲ್ಲಿ ಅನೇಕ ತಾಂತ್ರಿಕ ಒಳಹರಿವುಗಳಿವೆ ಎಂದು ನಿಮಗೆ ತಿಳಿದಿದೆ ನಾವು ತಮಿಳುನಾಡಿನಲ್ಲಿ ಕೆಲಸ ಮಾಡುವಾಗ ನಾನು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ತೋರಿಸುತ್ತೇನೆ ನಾವು ಒಂದು ಮನೆಗೆ ಹೋದೆವು ಮತ್ತು ನಾವು ಮನೆಯೊಳಗೆ ಶೌಚಾಲಯವನ್ನು ನಿರ್ಮಿಸಿದ್ದೇವೆ ಮತ್ತು ನೋಡಬಹುದು ನಮಗೆ ಮನೆಯೊಳಗೆ ಹೋಗಲು ಸಾಧ್ಯವಾಗಲಿಲ್ಲ ಮೀನುಗಾರ ಸಮುದಾಯದವರು ಏನು ಮಾಡಿದರು ಅಂದರೆ ಅವರಿಗೆ ಅದು ಶೌಚಾಲಯ ಎಂದು ಅರ್ಥವಾಗದೆ ಮೀನಿನ ಕೊಳೆಯನ್ನು ಪೂರ್ತಿಯಾಗಿ ಅಲ್ಲಿ ಹಾಕಲು ಆರಂಭಿಸಿದರು ಅಲ್ಲಿ ದುರ್ವಾಸನೆ ಬರುತ್ತಿತ್ತು ಮತ್ತು ಅನೈರ್ಮಲ್ಯ ವಾತಾವರಣದಲ್ಲಿ ಜನ ಜೀವನ ನಡೆಸುವಂತಾಗಿದೆ ಹಾಗಾದರೆ ಅದರ ಹಿಂದಿನ ಕಾರಣವೇನು ಮೂಲಭೂತವಾಗಿ ಶೌಚಾಲಯ ಎಂದರೇನು ಮತ್ತು ಶೌಚಾಲಯವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಅರಿವಿನ ಕೊರತೆ ಆಗಿದೆ ಮತ್ತು ಅದೇ ರೀತಿ ವಿಭಿನ್ನ ಜಾತಿ ವ್ಯವಸ್ಥೆಗಳಂತಹ ವ್ಯವಸ್ಥೆಯಲ್ಲಿ ವಿಭಿನ್ನ ರಾಜಕೀಯ ವ್ಯವಸ್ಥೆಯಲ್ಲಿ ನಿಜವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಮತ್ತು ಇದು ಹೊಂದಿರುವವರು ಹೊಂದದೇ ಇರುವವರ ಶಕ್ತಿಯುತ ಮತ್ತು ಶಕ್ತಿಹೀನತೆಯ ಬಗ್ಗೆಯೂ ಸಹ ಆಗಿರುತ್ತದೆ ಆದ್ದರಿಂದ ವಾಸ್ತವವಾಗಿ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಅಥವಾ ಅಭಿವೃದ್ಧಿಯ ಸಂವಾದದಲ್ಲಿ ಕೆಲವು ಸಮಾಜಗಳನ್ನು ಹೇಗೆ ಹೊರಗಿಡಲಾಗಿದೆ ಎಂಬುದರ ಕುರಿತು ನಾವು ಮಾತನಾಡುವಾಗ ಇವೆಲ್ಲವೂ ವಾಸ್ತವವಾಗಿ ಅಪಾಯದ ಪ್ರಕ್ರಿಯೆಗಳು ಮತ್ತು ಬಡತನವು ಅದರ ಹೊರಗಿಡಲಾದ ಹೆಚ್ಚಿನ ಅಂಶವನ್ನು ಸೇರಿಸುತ್ತದೆ ಮತ್ತು ಅವುಗಳು ಕೂಡ ಈ ಸ್ವತ್ತುಗಳು ಮತ್ತು ಸಂಪನ್ಮೂಲಗಳ ಪ್ರವೇಶದ ಬಗ್ಗೆ ಮಾತನಾಡುತ್ತಾರೆ ಆದ್ದರಿಂದ ನಾವು ಈ ದುರಂತದ ಪರಿಣಾಮಗಳು ಮತ್ತು ಬಡತನದ ಫಲಿತಾಂಶಗಳನ್ನು ಹೇಗೆ ಹೊಂದಿದ್ದೇವೆ ಈ ಜನರು ಈ ರೀತಿಯ ಅಪಾಯಕಾರಿ ಅಂಶಗಳ ಸಂದರ್ಭಗಳಲ್ಲಿ ವಾಸಿಸುವ ಕಾರಣ ವಿಪತ್ತು ಪ್ರಭಾವಗಳು ಹೆಚ್ಚಿನ ಮರಣ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತವೆ ಸುನಾಮಿಯಲ್ಲಿ ಪ್ರಾಣ ಕಳೆದುಕೊಂಡ ಮಹಿಳೆಯರಿಗೆ ಹೇಳೋಣವೆಂದರೆ ಅವರಲ್ಲಿ ಅನೇಕರು ಮಹಿಳೆಯರು ಏಕೆಂದರೆ ಅವರಿಗೆ ಈಜುವ ಅಥವಾ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಕೆಲವು ಕೌಶಲ್ಯಗಳ ಕೊರತೆಯಿದೆ ಅಂದರೆ ಅಪಾಯವನ್ನು ಎದುರಿಸುವಲ್ಲಿ ಅವರಿಗೆ ಕೌಶಲ್ಯವಿದೆ ಅಥವಾ ಸೀಮಿತ ಪ್ರವೇಶವಿದೆ ನಿರ್ದಿಷ್ಟ ಆಘಾತವನ್ನು ಎದುರಿಸುತ್ತಿದೆ ಹಾಗಾಗಿ ಅದು ನೀಡಿದ ನಿರ್ದಿಷ್ಟ ಗುಂಪನ್ನು ಗುರಿಯಾಗಿಸಲಾಗಿದೆ ಮತ್ತು ಅದೇ ರೀತಿ ಆರ್ಥಿಕ ನಷ್ಟವು ವಿಶೇಷವಾಗಿ ಬರ ಅಥವಾ ಪ್ರವಾಹದ ಪ್ರಭಾವದಿಂದ ಜನರು ತಮ್ಮ ಕೃಷಿ ಕ್ಷೇತ್ರಗಳನ್ನು ಕಳೆದುಕೊಂಡಿದ್ದಾರೆ ಸ್ಥಳೀಯ ವಸತಿ ಮೂಲಸೌಕರ್ಯ ಜಾನುವಾರು ಮತ್ತು ಬೆಳೆಗಳಿಗೆ ಹಾನಿಯಾಗಿದೆ ಆದರೆ ಬಡತನದ ಫಲಿತಾಂಶಗಳು ನಾವು ಬಡತನದ ಫಲಿತಾಂಶಗಳ ಬಗ್ಗೆ ಹೇಳಿದಾಗ ಇದು ಆದಾಯ ಬಳಕೆ ಕಲ್ಯಾಣ ಮತ್ತು ಸಮಾನತೆಯ ಮೇಲೆ ದೀರ್ಘಾವಧಿಯ ಪರಿಣಾಮಗಳ ಮೇಲೆ ಅಲ್ಪ ಮಧ್ಯಮ ಎರಡರ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಇದು ಮೂಲತಃ 2009 ರ ವಿಪತ್ತು ಅಪಾಯ ಕಡಿತದ ಜಾಗತಿಕ ಮೌಲ್ಯಮಾಪನ ವರದಿಯಾಗಿದೆ ಇದು ಹವಾಮಾನ ಬದಲಾವಣೆಯಲ್ಲಿನ ಅಪಾಯ ಮತ್ತು ಬಡತನವನ್ನು ಜಿನೀವಾ UNISDR ನಲ್ಲಿ ಚರ್ಚಿಸಲಾಗಿದೆ ಮತ್ತು ಇದು ವಿಪತ್ತು ಅಪಾಯದ ಬಡತನದ ಸಂಬಂಧವಾಗಿದೆ ಬಡತನವು ದುರಂತದ ಅಪಾಯ ಮತ್ತು ದುರ್ಬಲತೆಯ ಅಂಶದ ಅವಿಭಾಜ್ಯ ಅಂಗವಾದಾಗ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಂದರ್ಭದಲ್ಲಿ ಈ ಅಂಶವನ್ನು ವಿಪತ್ತು ಚರ್ಚೆಯಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ನಾವು ಬಡತನದ ಬಗ್ಗೆ ಮಾತನಾಡುವಾಗ ನಿಸ್ಸಂಶಯವಾಗಿ ನಾವು ಸಾಮರ್ಥ್ಯಗಳು ಶ್ರೀಮಂತ ಮತ್ತು ಬಡ ದೇಶಗಳಲ್ಲಿನ ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವ ಸಾಮರ್ಥ್ಯಗಳ ಬಗ್ಗೆ ಮಾತನಾಡುತ್ತೇವೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಜಾರಿಗೊಳಿಸಲಾದ ವಿಪತ್ತು ಅಪಾಯವನ್ನು ಕಡಿಮೆ ಮಾಡಲು ಅವರು ನಿಯಂತ್ರಣ ಚೌಕಟ್ಟುಗಳನ್ನು ಹೊಂದಿದ್ದಾರೆ ಇಲ್ಲಿ ಬಡ ದೇಶಗಳಲ್ಲಿ ನಿಯಂತ್ರಕ ಚೌಕಟ್ಟುಗಳು ದುರ್ಬಲವಾಗಿರುತ್ತವೆ ಅಥವಾ ಇರುವುದಿಲ್ಲ ಅಥವಾ ಅವುಗಳನ್ನು ಜಾರಿಗೊಳಿಸುವ ಸಾಮರ್ಥ್ಯದ ಕೊರತೆಯಿದೆ ನಾವು 1991 ರಿಂದ ಕರಾವಳಿ ನಿಯಂತ್ರಣ ವಲಯವನ್ನು ಹೊಂದಿದ್ದೇವೆ ಎಂಬುದು ಸಾಕ್ಷಿ ನಿಜ 2004 ರ ಸುನಾಮಿ ಸಂಭವಿಸುವ ಮುಂಚೆ ಅದನ್ನು 19 ಬಾರಿ ಪರಿಷ್ಕರಿಸಲಾಗಿದೆ ಅನೇಕ ಹಳ್ಳಿಗಳು ಅಥವಾ ಅನೇಕ ಸ್ಥಳೀಯ ಸರ್ಕಾರಗಳು ಈ ನಿಯಂತ್ರಣವು ಅಸ್ತಿತ್ವದಲ್ಲಿದೆ ಎಂದು ತಿಳಿದಿರಲಿಲ್ಲ ಮತ್ತು ಇದು ನಾವು ಮಾಡಬೇಕಾಗಿದೆ ನಾವು ಉಬ್ಬರವಿಳಿತದ ರೇಖೆಯಿಂದ 500 ಮೀಟರ್ ಅಥವಾ 200 ಮೀಟರ್ ದೂರ ಹೋಗಬೇಕು ಅಂದರೆ ದುರಂತದ ಪರಿಣಾಮವನ್ನು ನಾವು ಎದುರಿಸುವವರೆಗೂ ಇದರ ಕಟ್ಟುನಿಟ್ಟಾದ ಜಾರಿ ಇಲ್ಲ ಇಲ್ಲಿ ಅವರು ಪರಿಣಾಮಕಾರಿ ಮುಂಚಿನ ಎಚ್ಚರಿಕೆಯನ್ನು ಹೊಂದಿದ್ದಾರೆ ಮತ್ತು ಜೀವಹಾನಿಯನ್ನು ಕಡಿಮೆ ಮಾಡಲು ಮಾಹಿತಿ ಕಾರ್ಯವಿಧಾನಗಳನ್ನು ಹೊಂದಿದ್ದಾರೆ ಆದ್ದರಿಂದ ನಾನು ಶಕ್ತಿಯುತ ದೇಶದಲ್ಲಿ ಅಧಿಕಾರದ ವಿತರಣೆಯ ಬಗ್ಗೆ ಮಾತನಾಡಿದ್ದೇನೆ ಅಲ್ಲಿ ಅವರು ಈ ಉಪಕರಣಗಳು ಮತ್ತು ಕಾರ್ಯವಿಧಾನಗಳು ಮತ್ತು ಜಾಲವನ್ನು ಹೊಂದಿದ್ದಾರೆ ಅದು ಹೇಗೆ ಸಾಧ್ಯ ಮಾಹಿತಿಯನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೇಗೆ ಪ್ರಸಾರ ಮಾಡಲಾಗಿದೆ ಬಡ ದೇಶಗಳಲ್ಲಿ ಮಾಹಿತಿಯನ್ನು ರವಾನಿಸದ ಮತ್ತು ಜನರು ಅದಕ್ಕೆ ಪ್ರತಿಕ್ರಿಯಿಸದ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಹೇಳುತ್ತೇನೆ ಪೂರ್ವಭಾವಿ ಪ್ರತಿಕ್ರಿಯೆಗಳಿಗೆ ಸಂಬಂಧಿಸಿದ ಸಮಗ್ರ ಮಾಹಿತಿ ವ್ಯವಸ್ಥೆಗಳ ಕೊರತೆ ಆಗಿದೆ ಉದಾಹರಣೆಗೆ ಅದೇ ಸುನಾಮಿ ತಮಿಳುನಾಡು ರಾಜ್ಯ ಅಥವಾ ದಕ್ಷಿಣ ಭಾರತದ ಭಾಗದಲ್ಲಿ ಬರಲು 180 ನಿಮಿಷಗಳನ್ನು ತೆಗೆದುಕೊಂಡಿತು 3 ಗಂಟೆಗಳಲ್ಲಿ ಅಲೆಗಳು 3 ಗಂಟೆಗಳ 180 ನಿಮಿಷಗಳು ಕಾಲ ತೆಗೆದುಕೊಂಡಿತು ಆ ಮಾಹಿತಿಯನ್ನು ರವಾನಿಸಿದ್ದರೆ ಮತ್ತು ಆ ಮಾಹಿತಿಯು ಕೇಂದ್ರದಿಂದ ರಾಜ್ಯಕ್ಕೆ ಜಿಲ್ಲಾ ಮಟ್ಟಕ್ಕೆ ಮತ್ತು ಸ್ಥಳೀಯ ಮಟ್ಟಕ್ಕೆ ಬಂದಿದ್ದರೆ ನಾವು ಅನೇಕ ಜಾನುವಾರುಗಳನ್ನು ಮತ್ತು ಪ್ರಾಣಿಗಳನ್ನು ಅನೇಕ ಜೀವಗಳನ್ನು ಉಳಿಸುತ್ತಿದ್ದೆವು ತುರ್ತು ಪ್ರತಿಕ್ರಿಯೆ ಮತ್ತು ಆರೋಗ್ಯ ವ್ಯವಸ್ಥೆಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಲಾಗಿದೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಹಣವನ್ನು ತುರ್ತು ಸಹಾಯ ಮತ್ತು ಚೇತರಿಕೆಗೆ ತಿರುಗಿಸಿಲಾಗಿದೆ ಇಲ್ಲಿ ಅವರು ಹೆಚ್ಚಿನ ಹಣವನ್ನು ಹೊಂದಿದ್ದಾರೆ ಮತ್ತು ಈ ನಿರ್ದಿಷ್ಟ ವಿಪತ್ತುಗಳು ಪರಿಣಾಮ ಬೀರುವ ಕೆಲವು ಗ್ರಾಮೀಣ ಸ್ಥಳಗಳಂತೆ ವೈದ್ಯಕೀಯ ಆರೈಕೆ ವ್ಯವಸ್ಥೆಗಳನ್ನು ಪ್ರವೇಶಿಸಬಹುದು ಸಾಮಾನ್ಯವಾಗಿ ನಿಯಮಿತ ಅಭಿವೃದ್ಧಿಯ ಸಂದರ್ಭದಲ್ಲಿಯೇ ಎಷ್ಟು ಗ್ರಾಮೀಣ ಹಳ್ಳಿಗಳು ಕೆಲವು ವೈದ್ಯಕೀಯ ಸೌಲಭ್ಯಗಳನ್ನು ಅಥವಾ ಉತ್ತಮ ವೃತ್ತಿಪರರನ್ನು ಹೊಂದಿವೆ ಆದ್ದರಿಂದ ವಿಪತ್ತುಗಳ ಸಮಯದಲ್ಲಿ ಅಂತಹ ವೈದ್ಯಕೀಯ ಮೂಲಸೌಕರ್ಯಗಳ ಪ್ರವೇಶವೂ ಕಷ್ಟಕರವಾಗುತ್ತದೆ ವಿಮಾ ಯೋಜನೆಗಳು ಆಸ್ತಿ ನಷ್ಟದ ಹೊರೆಯನ್ನು ಹರಡುತ್ತವೆ ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಿಮೆ ಎಂಬುದು ನಿಮಗೆ ತಿಳಿದಿರುವ ಒಂದು ದೊಡ್ಡ ವಿಷಯವಾಗಿದೆ ಅಲ್ಲಿ ಅವರು ತಮ್ಮ ಮನೆ ಆಸ್ತಿ ಅವರ ಜೀವನದ ವಿಮೆ ಮಾಡಲು ಪ್ರಯತ್ನಿಸುತ್ತಾರೆ ಆ ರೀತಿಯಲ್ಲಿ ಕುಟುಂಬವನ್ನು ರಕ್ಷಿಸಲಾಗುತ್ತದೆ ವ್ಯಾಪಾರವನ್ನು ರಕ್ಷಿಸಲಾಗುತ್ತದೆ ಆದರೆ ಇಲ್ಲಿ ನಾವು ಆಸ್ತಿ ನಷ್ಟ ಮತ್ತು ಜೀವನೋಪಾಯದ ಬಗ್ಗೆ ಹೆಚ್ಚು ಏನನ್ನೂ ನೀಡುವುದಿಲ್ಲ ಮತ್ತು ಈ ರೀತಿಯ ಸಾಧನಗಳು ಹಣಕಾಸಿನ ಸಾಧನಗಳ ಬಗ್ಗೆ ಸೂಚಿಸುವುದು ಬಹಳ ಮುಖ್ಯ ಆಗಿದೆ ವಿಪತ್ತುಗಳ ಸಂದರ್ಭದಲ್ಲಿಯೂ ನಾವು ನಿಜವಾಗಿಯೂ ನಮ್ಮ ಆಸ್ತಿಗಳನ್ನು ರಕ್ಷಿಸಿಕೊಳ್ಳಬಹುದು ಆದ್ದರಿಂದ ಆ ರೀತಿಯಲ್ಲಿ ನಿಮ್ಮ ಜೀವನದ ನಿರಂತರತೆ ಇರುತ್ತದೆ ಮತ್ತು ಡೇವಿಡ್ ಅಲೆಕ್ಸಾಂಡರ್ಸ್ ವಿಪತ್ತು ಚಕ್ರ ರೇಖಾಚಿತ್ರ ಅವರು ದುರಂತದ ಪ್ರಭಾವದ ಬಗ್ಗೆ ಮಾತನಾಡುತ್ತಾರೆ ಮತ್ತು ಮೊದಲಿನ ಪರಿಣಾಮ ಮತ್ತು ನಂತರದ ಪರಿಣಾಮ ಮತ್ತು ಮೊದಲು ನಾವು ತಗ್ಗಿಸುವಿಕೆ ಮತ್ತು ಪೂರ್ವ ಸಿದ್ಧತೆಯ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಪರಿಣಾಮದ ನಂತರ ನಾವು ತಕ್ಷಣ ಪ್ರತಿಕ್ರಿಯೆ ಮತ್ತು ಚೇತರಿಕೆಯ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಇದು ಪ್ರಕ್ರಿಯೆಯನ್ನು ಹೇಗೆ ಅಭಿವೃದ್ಧಿಪಡಿಸಿದೆ ಮತ್ತು ಚೇತರಿಕೆ ಪ್ರಕ್ರಿಯೆಯನ್ನು ಸಾಮಾನ್ಯ ಅಭಿವೃದ್ಧಿ ಪ್ರಕ್ರಿಯೆಯೊಂದಿಗೆ ಸಂಪರ್ಕಿಸಬೇಕು ಮತ್ತು ತಗ್ಗಿಸುವಿಕೆಯನ್ನು ನಂತರ ಜಾರಿಗೊಳಿಸಬೇಕು ಮತ್ತು ಇಲ್ಲಿ ನಿಶ್ಯಬ್ದ ಮತ್ತು ಪೂರ್ವ ಪರಿಣಾಮದ ಪರಿಸ್ಥಿತಿ ಮತ್ತು ತುರ್ತು ಪರಿಸ್ಥಿತಿ ಪುನಃಸ್ಥಾಪನೆ ಪರಿಸ್ಥಿತಿ ಮತ್ತು ಪುನರ್ನಿರ್ಮಾಣದ ಪರಿಸ್ಥಿತಿಯಲ್ಲಿ ತುಂಬಾ ಶಾಂತವಾಗಿದೆ ಆದ್ದರಿಂದ ಇದು ಒಂದು ರೀತಿಯ ಸಮಯವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ ಏನೂ ಆಗದೇ ಇದ್ದಾಗ ಹೇಗಿತ್ತು ಗೊತ್ತಾ ಜನರು ಶಾಂತವಾಗಿಯೇ ಇರುತ್ತಾರೆ ಏನಾಗಲಿದೆ ಹೇಗೆ ತಯಾರಿ ನಡೆಸಬೇಕು ಹೇಗೆ ಮಾಡಬೇಕು ಎಂಬ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಹಾಗಾಗಿ ಪರಿಣಾಮ ಪೂರ್ವದ ಸಂದರ್ಭಗಳಲ್ಲಿಯೂ ಸಹ ಅನೇಕರಿಗೆ ಅದು ಏನೆಂದು ತಿಳಿದಿರುವುದಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಬರಗಾಲದ ಅಂಶವನ್ನು ನೀವು ತಿಳಿದಿರುವ ಕೆಲವು ನಿರಂತರ ವಿಪತ್ತುಗಳು ನಿಮಗೆ ತಿಳಿದಿರುವಂತೆ ಕೆಲವು ಸಂದರ್ಭಗಳಲ್ಲಿ ಕೆಲವು ರೀತಿಯ ಪರಿಣಾಮಗಳು ಪ್ರಾರಂಭವಾಗಬಹುದು ಎಂದು ಅವರು ನೋಡುತ್ತಾರೆ ಮತ್ತು ಅಲ್ಲಿಯೇ ಪರಿಣಾಮದ ನಂತರ ನಾವು ತುರ್ತು ಪರಿಸ್ಥಿತಿಯ ಬಗ್ಗೆ ಯೋಚಿಸುತ್ತೇವೆ ಮತ್ತು ಪರಿಹಾರ ಕಾರ್ಯಾಚರಣೆಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ಇದು ವಾಸ್ತವವಾಗಿ ಈ 5 ಹಂತಗಳನ್ನು ಹೇಗೆ ನೋಡಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಸಮನ್ವಯಗೊಳಿಸಬೇಕು ಮತ್ತು ಯೋಜಿಸಬೇಕು ಮತ್ತು ಫ್ರೆಡೆರಿಕ್ ಕುನಿ ಅವರು ವಿಪತ್ತುಗಳನ್ನು ಸೂಚಿಸಿದಂತೆ ವಿಪತ್ತುಗಳು ಮತ್ತು ಅಭಿವೃದ್ಧಿಯು ಅವಿಭಾಜ್ಯ ಪ್ರಕ್ರಿಯೆಗಳು ಪ್ರತ್ಯೇಕವಾಗಿಲ್ಲ ಇದು ಬೆನ್ ವಿಸ್ನರ್ ಅವರಿಂದ ದುರ್ಬಲತೆಯ ಪ್ರಗತಿ ಆಗಿದೆ ಮತ್ತು ಅವರು ಈ ಚೌಕಟ್ಟಿನ ತಿಳುವಳಿಕೆಯೊಂದಿಗೆ ಬಂದಿದ್ದಾರೆ ಅವರು ಒತ್ತಡ ಮತ್ತು ಬಿಡುಗಡೆ ಮಾದರಿ ಎಂದು ಮಾತನಾಡುತ್ತಾರೆ ಹಾಗಾಗಿ ನಾನು ನಿಮ್ಮೊಂದಿಗೆ ಚರ್ಚಿಸಿದಂತೆ ನಾವು ಮೂಲ ಕಾರಣಗಳನ್ನು ಶಕ್ತಿ ರಚನೆಗಳು ಸಂಪನ್ಮೂಲಗಳಿಗೆ ಸೀಮಿತ ಪ್ರವೇಶ ಹೊಂದಿದ್ದೇವೆ ರಾಜಕೀಯ ಸಿದ್ಧಾಂತ ವ್ಯವಸ್ಥೆಗಳು ರಾಜಕೀಯ ವ್ಯವಸ್ಥೆಗಳು ಮತ್ತು ಆರ್ಥಿಕ ವ್ಯವಸ್ಥೆಗಳು ಮತ್ತು ಈ ಮೂಲ ಕಾರಣಗಳು ಹೇಗೆ ಕ್ರಿಯಾತ್ಮಕ ಒತ್ತಡಗಳಿಗೆ ನಿರ್ದಿಷ್ಟ ಸೇರಿಸುವ ಸಿದ್ಧಾಂತಗಳನ್ನು ರಚಿಸಬಹುದು ಉದಾಹರಣೆಗೆ ನಾವು ಸಾಂಸ್ಥಿಕ ತರಬೇತಿ ಸೂಕ್ತವಾದ ಕೌಶಲ್ಯಗಳು ಸ್ಥಳೀಯ ಹೂಡಿಕೆಗಳ ಸಾಂಸ್ಥಿಕ ಕೊರತೆಯನ್ನು ಹೊಂದಿರುವಾಗ ಮಾರುಕಟ್ಟೆಗಳು ಹೇಗೆ ಕೆಲವು ರೀತಿಯ ದೈನಂದಿನ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಮತ್ತು ನೀವು ಉತ್ತರ ಕೊರಿಯಾದ ಉದಾಹರಣೆಯನ್ನು ತೆಗೆದುಕೊಂಡರೆ ನಿಮಗೆ ತಿಳಿದಿರುವ ಪತ್ರಿಕಾ ಸ್ವಾತಂತ್ರ್ಯವು ಉತ್ತರ ಕೊರಿಯಾದಲ್ಲಿ ಏನು ನಡೆಯುತ್ತಿದೆ ಎಂಬುದು ಇಡೀ ಜಗತ್ತಿಗೆ ತಿಳಿದಿಲ್ಲ ಎಂದು ನಿಮಗೆ ತಿಳಿದಿದೆ ಇದರೊಂದಿಗೆ ಪತ್ರಿಕಾ ಸ್ವಾತಂತ್ರ್ಯ ಸಾರ್ವಜನಿಕ ಜೀವನದಲ್ಲಿ ನೈತಿಕ ಮಾನದಂಡಗಳು ಮತ್ತು ಇವು ದೈನಂದಿನ ಪ್ರಕ್ರಿಯೆಗಳಲ್ಲಿ ಹೆಚ್ಚು ಸಂವಹನ ಮಾಡುವುದು ಹೇಗೆ ಎಂದು ನಿಮಗೆ ತಿಳಿದಿದೆ ಇತರ ಅಂಶಗಳೆಂದರೆ ಸ್ಥೂಲ ಶಕ್ತಿಗಳು ಜನಸಂಖ್ಯಾ ಬದಲಾವಣೆಯು ತ್ವರಿತ ಜನಸಂಖ್ಯೆಯ ಬದಲಾವಣೆ ತ್ವರಿತ ನಗರೀಕರಣಗಳು ಮತ್ತು ಶಸ್ತ್ರಾಸ್ತ್ರ ವೆಚ್ಚಗಳು ಸಾಲ ಮರುಪಾವತಿ ನಿಮಗೆ ತಿಳಿದಿದೆ ಏಕೆಂದರೆ ನಾವು ವಿಶ್ವ ಬ್ಯಾಂಕ್ ಮತ್ತು ಇತರ ಸಂಸ್ಥೆಗಳಿಂದ ಸಾಕಷ್ಟು ಸಾಲಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ನಾವು ಹೇಗೆ ಸಮರ್ಥರಾಗಿದ್ದೇವೆ ಈ ನಿರ್ದಿಷ್ಟ ಸಾಲವು ಹೇಗೆ ಹೆಚ್ಚುತ್ತಿದೆ ಮತ್ತು ಇದು ನಾಗರಿಕರ ಜೀವನ ಮತ್ತು ಅವರ ಜೀವನೋಪಾಯದ ಹೊರೆಯನ್ನು ಹೆಚ್ಚಿಸುತ್ತದೆ ಕೈಗಾರಿಕಾ ಮತ್ತು ವಿಸ್ತರಣೆಗಳ ಕಾರಣದಿಂದಾಗಿ ಅರಣ್ಯನಾಶ ನಗರಗಳ ಭೌತಿಕ ವಿಸ್ತರಣೆ ಮತ್ತು ಹವಾಮಾನ ಬದಲಾವಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಅದು ಮತ್ತೆ DRR ಗೆ ಸಂಬಂಧಿಸಿದೆ ಮಣ್ಣಿನ ಉತ್ಪಾದಕತೆಯಲ್ಲಿ ಕುಸಿತ ನಿಮಗೆ ತಿಳಿದಿದೆ ಅನೇಕ ಸಂದರ್ಭಗಳಲ್ಲಿ ನಾವು ಕೃಷಿಯನ್ನು ಜಲಚರ ಸಾಕಣೆಗಾಗಿ ಪರಿವರ್ತಿಸಿದ್ದೇವೆ ಮತ್ತು ಜಲಚರ ಕೃಷಿಯಲ್ಲಿ ಅವರು ನಷ್ಟಕ್ಕೆ ಒಳಗಾಗುತ್ತಾರೆ ಮತ್ತೆ ಅವರು ಕೃಷಿಗೆ ಬರಲು ಬಯಸುತ್ತಾರೆ ಅವರು ಇದನ್ನು ಹೇಗೆ ಎದುರಿಸುತ್ತಾರೆ ಎಂಬುದು ನಿಮಗೆ ತಿಳಿದಿದೆ ಅದು ಮಣ್ಣಿನ ಉತ್ಪಾದಕತೆಯನ್ನು ಕಡಿಮೆ ಮಾಡುತ್ತದೆ ಆದಾಗ್ಯೂ ನೀವು ಕೈಗಾರಿಕಾ ಭೂ ಬಳಕೆ ಮತ್ತು ಸುತ್ತಮುತ್ತಲಿನ ಮಣ್ಣಿನ ಪ್ರಕೃತಿಯನ್ನು ಹೇಗೆ ಕಲುಷಿತಗೊಳಿಸಬಹುದು ಎಂಬುದರ ಕುರಿತು ನೀವು ಊಹಿಸಿದಂತೆ ಇದು ಭೂ ಬಳಕೆಯೊಂದಿಗೆ ಹೋಗುತ್ತದೆ ಅದು ಸಹ ಮುಖ್ಯವಾಗಿದೆ ಮತ್ತು ಇದು ಕೆಲವು ಜಾತಿಯ ಮರಗಳು ಮತ್ತು ಸಸ್ಯಗಳ ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಅಸುರಕ್ಷಿತ ಪರಿಸ್ಥಿತಿಗಳಿಗೆ ಹೇಗೆ ಪರಿಣಾಮ ಬೀರುತ್ತದೆ ಭೌತಿಕ ಅಪಾಯಕಾರಿ ಸ್ಥಳಗಳು ಅಸುರಕ್ಷಿತ ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಲ್ಲಿ ಜನರು ವಾಸಿಸುವ ಅಪಾಯಕಾರಿ ಸ್ಥಳಗಳ ಬಗ್ಗೆ ನಾವು ಮಾತನಾಡುವಾಗ ಬಹುಶಃ ಅನೇಕ ಬಡ ದೇಶಗಳಲ್ಲಿ ಅಸ್ತಿತ್ವದಲ್ಲಿರುವ ರಚನೆಗಳನ್ನು ರಕ್ಷಿಸಲು ಅವರ ಬಳಿ ಹಣವಿಲ್ಲ ಜನರು ವಾಸವಾಗಿರುವ ಸ್ಥಳಗಳಲ್ಲಿ ವಾಸಿಸಲು ಒಲವು ತೋರುತ್ತಾರೆ ಜೀವನೋಪಾಯಗಳು ಅಪಾಯದಲ್ಲಿದೆ ಮತ್ತು ಇಂದಿನಂತಹ ಕಡಿಮೆ ಆದಾಯದ ಮಟ್ಟಗಳು ವೆನೆಜುವೆಲಾದ ಸಂದರ್ಭದಲ್ಲಿ ನಾವು ನೋಡುತ್ತಿದ್ದೇವೆ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿಗಳು ಹೇಗೆ ಜಾಗತಿಕ ಮಟ್ಟದಲ್ಲಿ ಇಡೀ ಸಮುದಾಯವನ್ನು ಅಡ್ಡಿಪಡಿಸುತ್ತವೆ ಎಂದು ನಿಮಗೆ ತಿಳಿದಿದೆ ಮತ್ತು ಇದು ಒಂದು ಕಡೆ ಹೇಗೆ ಸಹ ಸಂಬಂಧಿಸಿದೆ ಆರ್ಥಿಕತೆಯು ಒಟ್ಟಾರೆಯಾಗಿ ಇಡೀ ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಕುಸಿಯುತ್ತದೆ ಸಾಮಾಜಿಕ ಸಂಬಂಧಗಳು ಅಪಾಯದಲ್ಲಿರುವ ವಿಶೇಷ ಗುಂಪುಗಳು ಬಹುಶಃ ಗುರಿ ಗುಂಪುಗಳು ಸ್ಥಳೀಯ ಸಂಸ್ಥೆಗಳ ಕೊರತೆ ಬೇಕಾಗಿದೆ ಮತ್ತು ನಾವು ಸಾರ್ವಜನಿಕ ಕ್ರಮಗಳು ಮತ್ತು ಸಂಸ್ಥೆಗಳ ಬಗ್ಗೆ ಮಾತನಾಡುವಾಗ ಇಲ್ಲಿಯೇ ಸನ್ನದ್ಧತೆ ಇದೆ ಏಕೆಂದರೆ ಬಹುಪಾಲು ರಾಜಕೀಯ ಸಂಸ್ಥೆಗಳು ಅವರು ಅವಲಂಬಿಸುವುದಿಲ್ಲ ಅವರು ಸನ್ನದ್ಧತೆಯ ಕಾರ್ಯಕ್ರಮಕ್ಕೆ ಹಣವನ್ನು ನೀಡುವುದಿಲ್ಲ ಏಕೆಂದರೆ ಅದು ಹೆಚ್ಚು ಗೋಚರಿಸುವುದಿಲ್ಲ ಏಕೆಂದರೆ ಅದು ದುರಂತವಾಗಿದೆಯೇ ಎಂದು ಅವರಿಗೆ ಖಚಿತವಿಲ್ಲ ಆದರೆ ಬಹುತೇಕ ಕಾರ್ಯಕ್ರಮಗಳು ದುರಂತದ ನಂತರದ ವಿಚಾರಗಳಿಗೆ ಕೇಂದ್ರೀಕೃತವಾಗಿವೆ ಹೌದು ನಾವು ಇಷ್ಟು ಮನೆಗಳನ್ನು ನಿರ್ಮಿಸಿದ್ದೇವೆ ನಾವು ಅನೇಕ ದೋಣಿಗಳನ್ನು ನೀಡಿದ್ದೇವೆ ನಾವು ಇಷ್ಟು ಜೀವನೋಪಾಯವನ್ನು ನೀಡಿದ್ದೇವೆ ಆದರೆ ಮೊದಲು ಮಾಡಲಾದ ತರಬೇತಿ ಕಾರ್ಯಕ್ರಮಗಳ ಯಾವುವು ಪೂರ್ವಭಾವಿ ಎಚ್ಚರಿಕೆ ವ್ಯವಸ್ಥೆಗಳು ಯಾವುವು ನಾವು ಸಿದ್ಧತಾ ಕಾರ್ಯಕ್ರಮಗಳಲ್ಲಿ ನಮ್ಮ ಆಯವ್ಯಯನ್ನು ಹೇಗೆ ಮೀಸಲಿಡಬಹುದು ಎಂಬುದು ನಿಮಗೆ ತಿಳಿದಿದೆ ಸ್ಥಳೀಯ ರೋಗಗಳ ಹರಡುವಿಕೆ ಆದ್ದರಿಂದ ಇದು ಸಮಾಜವನ್ನು ಅಪಾಯಕ್ಕೆ ಗುರಿಪಡಿಸಲು ಎಲ್ಲಾ ಸ್ಥಾಪನೆಗಳನ್ನು ಹೊಂದಿಸುತ್ತದೆ ಮತ್ತು ನಂತರ ಇದು ನಿಮಗೆ ತಿಳಿದಿರುವ ನೈಸರ್ಗಿಕ ಅಪಾಯಗಳ ಮೇಲೆ ಒತ್ತಡವನ್ನು ನಿರ್ಮಿಸುತ್ತದೆ ಮತ್ತು ಅಲ್ಲಿಯೇ ಪುಶ್ ಮತ್ತು ಪುಲ್ ಪ್ರಕ್ರಿಯೆಯು ಕೆಲಸ ಮಾಡುತ್ತದೆ ಎಂದು ನಿಮಗೆ ತಿಳಿದಿರುವ ಅಪಾಯಗಳು ಒಂದು ಕಡೆ ಮತ್ತು ಒಂದು ಕಡೆ ಇದು ನಿರಂತರ ಕ್ರಿಯಾತ್ಮಕ ಒತ್ತಡಗಳು ಅಸುರಕ್ಷಿತ ಸ್ಥಿತಿಗೆ ಮೂಲ ಕಾರಣಗಳು ಮತ್ತು ಒತ್ತಡದ ಪರಿಸ್ಥಿತಿಯನ್ನು ಸಂಭವಿಸುತ್ತದೆ ಅಲ್ಲಿ ಸುಭಜ್ಯೋತಿ ಸಮದ್ದರ್ ಅವರು ವಿವರಿಸಿರಬಹುದು ಅಪಾಯHxV ಅಪಾಯವನ್ನು ದುರ್ಬಲತೆಯೊಂದಿಗೆ ಸೇರಿಸಿದಾಗ ಅದು ಹೇಗೆ ಅಲ್ಲಿ ಅಪಾಯದ ಅಂಶವು ಗೋಚರಿಸುತ್ತದೆ ಆದ್ದರಿಂದ ನಾವು 2005 ರಿಂದ 2015 ರವರೆಗಿನ ಕ್ರಿಯೆಗಾಗಿ ಹ್ಯೊಗೊ ಫ್ರೇಮ್ವರ್ಕ್ ಕುರಿತು ಮಾತನಾಡುವಾಗ ಚೌಕಟ್ಟುಗಳಿಗೆ ಬರುತ್ತೇವೆ ಮತ್ತು ಇವುಗಳು ಅವರು ಸ್ಥಾಪಿಸಿದ 5 ತತ್ವಗಳಾಗಿವೆ ಒಂದು ವಿಪತ್ತು ಅಪಾಯ ಕಡಿತ DRR ಅನುಷ್ಠಾನಕ್ಕೆ ಬಲವಾದ ಸಾಂಸ್ಥಿಕ ಆಧಾರದೊಂದಿಗೆ ರಾಷ್ಟ್ರೀಯ ಮತ್ತು ಸ್ಥಳೀಯ ಆದ್ಯತೆಯಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಆದ್ದರಿಂದ ಇದು ರಾಷ್ಟ್ರೀಯ ಮತ್ತು ಸ್ಥಳೀಯ ಆದ್ಯತೆಯೊಂದಿಗೆ ಹೋಗಬೇಕಾದ ರಾಷ್ಟ್ರೀಯ ಆದ್ಯತೆ ಮಾತ್ರವಲ್ಲ ನೀವು ವಿಪತ್ತುಗಳನ್ನು ಗುರುತಿಸಿ ನಿರ್ಣಯಿಸಿ ಮತ್ತು ಮೇಲ್ವಿಚಾರಣೆ ಮಾಡಿ ಮತ್ತು ಮುಂಚಿನ ಎಚ್ಚರಿಕೆ ವ್ಯವಸ್ಥೆಗಳನ್ನು ಹೆಚ್ಚಿಸಿ ಎಲ್ಲಾ ಹಂತಗಳಲ್ಲಿ ಸುರಕ್ಷತೆ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಸ್ಕೃತಿಯನ್ನು ನಿರ್ಮಿಸಲು ಜ್ಞಾನ ನಾವೀನ್ಯತೆ ಮತ್ತು ಶಿಕ್ಷಣವನ್ನು ಬಳಸಬೇಕು ಆದ್ದರಿಂದ ನಾವು ಸನ್ನದ್ಧತೆಯ ಕಾರ್ಯಕ್ರಮಗಳ ಮೂಲಕ ಈ ಸುರಕ್ಷತೆಯ ಸಂಸ್ಕೃತಿಯನ್ನು ನಿರ್ಮಿಸಬಹುದು ಆಧಾರವಾಗಿರುವ ಅಂಶಗಳನ್ನು ಕಡಿಮೆ ಮಾಡಿ ಈ ಮೂಲ ಕಾರಣಗಳನ್ನು ಕಡಿಮೆ ಮಾಡಲು ನಾವು ಕಾರ್ಯಗತಗೊಳಿಸಬಹುದಾದ ತಂತ್ರಗಳು ಯಾವುವು ಒಂದು ಘಟಕ ಅಥವಾ ಒಂದು ಸ್ಥಳೀಯ ಮಟ್ಟದಲ್ಲಿ ಮಾತ್ರವಲ್ಲದೆ ಅದು ವಿಭಿನ್ನ ಮಾಪಕಗಳು ವಿಭಿನ್ನ ಹಂತಗಳಲ್ಲಿ ಕೆಲಸ ಮಾಡಬೇಕೆಂದು ನಿಮಗೆ ತಿಳಿದಿರುವ ಎಲ್ಲಾ ಹಂತಗಳಲ್ಲಿ ಪರಿಣಾಮಕಾರಿ ಪ್ರತಿಕ್ರಿಯೆಗಾಗಿ ವಿಪತ್ತು ಸನ್ನದ್ಧತೆಯನ್ನು ಬಲಪಡಿಸಲಾಗಿದೆ ಮತ್ತು ಕ್ರಿಯೆಗಾಗಿ ಹಿಯೋಗೋ ಚೌಕಟ್ಟನ್ನು ಅನುಸರಿಸಿ ವಿಪತ್ತು ಅಪಾಯವನ್ನು ಕಡಿಮೆ ಮಾಡಲು ಸೆಂಡೈ ಚೌಕಟ್ಟನ್ನು 2015 ರಿಂದ 2030 ರವರೆಗೆ ಹೊಂದಿಸಲಾಗಿದೆ ಮತ್ತು ಮಾರ್ಗದರ್ಶಿ ತತ್ವಗಳಿಗೆ ಈ ಸಂಪೂರ್ಣ ವ್ಯಾಪ್ತಿ ಮತ್ತು ಉದ್ದೇಶವನ್ನು ಪ್ರಸ್ತುತಪಡಿಸಲು ನಾನು ಈಗ ಪ್ರಯತ್ನಿಸುತ್ತೇನೆ ಆದ್ದರಿಂದ ಇದು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಅಪಾಯಗಳು ಹಾಗೂ ಸಂಬಂಧಿತ ಪರಿಸರ ತಾಂತ್ರಿಕ ಮತ್ತು ಜೈವಿಕ ಅಪಾಯಗಳು ಮತ್ತು ಅಪಾಯಗಳಿಂದ ಉಂಟಾಗುವ ಸಣ್ಣ ಪ್ರಮಾಣದ ಮತ್ತು ದೊಡ್ಡ ಪ್ರಮಾಣದ ಆಗಾಗ್ಗೆ ಮತ್ತು ಅಪರೂಪದ ಹಠಾತ್ ಮತ್ತು ನಿಧಾನ ವಿಪತ್ತಿನ ಅಪಾಯಕ್ಕೆ ಅನ್ವಯಿಸುತ್ತದೆ ಇದು ಎಲ್ಲಾ ಹಂತಗಳಲ್ಲಿ ಮತ್ತು ಎಲ್ಲಾ ಕ್ಷೇತ್ರಗಳ ಒಳಗೆ ಮತ್ತು ಅಡ್ಡಲಾಗಿ ಅಭಿವೃದ್ಧಿಯಲ್ಲಿ ವಿಪತ್ತು ಅಪಾಯದ ಬಹು ಅಪಾಯ ನಿರ್ವಹಣೆಗೆ ಮಾರ್ಗದರ್ಶನ ನೀಡುವ ಗುರಿಯನ್ನು ಹೊಂದಿದೆ ಇಲ್ಲಿ ನಾವು ನಮ್ಮ ಆಯಾಮವನ್ನು ಚಲಿಸಿದ್ದು ಕೇವಲ ಒಂದು ನಿರ್ದಿಷ್ಟ ರೀತಿಯ ವಿಪತ್ತನ್ನು ಕೇಂದ್ರೀಕರಿಸುವುದು ಮಾತ್ರವಲ್ಲ ಇದು ಕೇವಲ ಭೂಕಂಪವಲ್ಲ ಇದು ಬರದಿಂದ ಮಾತ್ರವಲ್ಲ ಇದು ಸುನಾಮಿಯಿಂದ ಮಾತ್ರವಲ್ಲ ಆದ್ದರಿಂದ ಈಗ ನಾವು ಬಹು ಅಪಾಯದ ವಿಧಾನವನ್ನು ಸಹ ನೋಡಬೇಕಾಗಿದೆ ಉದಾಹರಣೆಗೆ ಉತ್ತರಾಖಂಡ 2013 ರ ಪ್ರವಾಹದಲ್ಲಿ ಮೇಘಸ್ಫೋಟವು ಪ್ರವಾಹಕ್ಕೆ ಕಾರಣವಾಯಿತು ಮತ್ತು ಪ್ರವಾಹವು ಭೂಕುಸಿತಕ್ಕೆ ಕಾರಣವಾಯಿತು ಆದ್ದರಿಂದ ಬಹು ಅಪಾಯದ ಪೀಡಿತ ಪ್ರದೇಶಗಳಿವೆ ಆದ್ದರಿಂದ ನಾವು ಕೇವಲ ಒಂದು ದುರಂತದ ಜೊತೆಗೆ ಮಾತ್ರ ವ್ಯವಹರಿಸುತ್ತಿಲ್ಲ ಆದರೆ ಇದು ನೆಲದ ಮಟ್ಟದಲ್ಲಿ ನಿರ್ದಿಷ್ಟ ನೆಲದ ಮಟ್ಟದಲ್ಲಿ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಎಲ್ಲಾ ಹಂತಗಳಲ್ಲಿ ವಿಪತ್ತು ಅಪಾಯದ ಅಭಿವೃದ್ಧಿಯಲ್ಲಿ ಮತ್ತು ವಿವಿಧ ಕ್ಷೇತ್ರಗಳು ಬಹು ಅಪಾಯದ ನಿರ್ವಹಣೆಯೊಂದಿಗೆ ಹೋಗಬೇಕಾಗಿದೆ ಇದರ ಫಲಿತಾಂಶವೇನು ವ್ಯಕ್ತಿಗಳು ವ್ಯವಹಾರಗಳು ಸಮುದಾಯಗಳು ಮತ್ತು ದೇಶಗಳ ಜೀವನ ಮತ್ತು ಜೀವನೋಪಾಯಗಳು ಮತ್ತು ಆರೋಗ್ಯ ಮತ್ತು ಆರ್ಥಿಕ ಭೌತಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಪರಿಸರ ಆಸ್ತಿಗಳಲ್ಲಿನ ವಿಪತ್ತು ಅಪಾಯ ಮತ್ತು ನಷ್ಟಗಳ ಗಣನೀಯ ಕಡಿತ ಆಗುತ್ತದೆ ಆದ್ದರಿಂದ ನಾವು ಈ ನಷ್ಟಗಳನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದನ್ನು ಅವರು ಈ ತಂತ್ರಗಳನ್ನು ಸುಧಾರಿಸಬೇಕಾಗಿದೆ ಮತ್ತು ಗುರಿ ನಾವು ಸಂಯೋಜಿತ ಮತ್ತು ಅಂತರ್ಗತ ಅನುಷ್ಠಾನದ ಮೂಲಕ ಹೊಸದನ್ನು ತಡೆಗಟ್ಟುವ ಮತ್ತು ಅಸ್ತಿತ್ವದಲ್ಲಿರುವ ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವ ಎರಡು ಪ್ರಮುಖ ಪದಗಳು ಮತ್ತು ಸಂಯೋಜಿತ DRR ಮತ್ತು ಅಂತರ್ಗತ DRR ಬಗ್ಗೆ ಮಾತನಾಡುತ್ತೇವೆ ಇದು ಆರ್ಥಿಕ ರಚನಾತ್ಮಕ ಕಾನೂನು ಸಾಮಾಜಿಕ ಆರೋಗ್ಯ ಸಾಂಸ್ಕೃತಿಕ ಶೈಕ್ಷಣಿಕ ಪರಿಸರ ತಾಂತ್ರಿಕ ರಾಜಕೀಯ ಮತ್ತು ಸಾಂಸ್ಥಿಕ ಕ್ರಮಗಳ ಬಗ್ಗೆ ಮಾತನಾಡುತ್ತದೆ ಅದು ಅಪಾಯ ಒಡ್ಡುವಿಕೆ ಮತ್ತು ವಿಪತ್ತಿಗೆ ದುರ್ಬಲತೆಯನ್ನು ತಡೆಯುತ್ತದೆ ಮತ್ತು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಸ್ಥಿತಿಸ್ಥಾಪಕತ್ವ ಪ್ರತಿಕ್ರಿಯೆ ಮತ್ತು ಚೇತರಿಕೆಗೆ ಸನ್ನದ್ಧತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಅವರು ನಿಗದಿಪಡಿಸಿದ ಗುರಿಗಳು 2030 ರ ವೇಳೆಗೆ ಜಾಗತಿಕ ವಿಪತ್ತು ಮರಣ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗಿದೆ 5 ಮತ್ತು 15 ಕ್ಕೆ ಹೋಲಿಸಿದರೆ 2020 ಮತ್ತು 2030 ರ ನಡುವೆ 1 ಲಕ್ಷ ಜಾಗತಿಕ ಮರಣದ ಸರಾಸರಿಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಆದ್ದರಿಂದ ಅವರು ಕೆಲವು ಗುರಿಗಳನ್ನು ಹೊಂದಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ನಾವು ಈ ಪೀಡಿತ ಜನರ ಕಡಿತದ ಬಗ್ಗೆ ಮಾತನಾಡುತ್ತೇವೆ GDP ಗಳ ವಿಷಯದಲ್ಲಿ ನೇರ ವಿಪತ್ತು ಆರ್ಥಿಕ ನಷ್ಟವನ್ನು ಕಡಿತದ ಬಗ್ಗೆ ಮಾತನಾಡುತ್ತೇವೆ ಮತ್ತು ಮೂಲಸೌಕರ್ಯ ಮತ್ತು ಮೂಲಭೂತ ಸೇವೆಗಳ ಅಡ್ಡಿಪಡಿಸುವಿಕೆಗೆ ವಿಪತ್ತು ನಿರ್ಣಾಯಕವಾಗಿದೆ ರಾಷ್ಟ್ರೀಯ ಮತ್ತು ಸ್ಥಳೀಯ ವಿಪತ್ತು ಹೊಂದಿರುವ ದೇಶಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸಿ ಮತ್ತು ರಾಷ್ಟ್ರೀಯ ಕ್ರಿಯೆಗೆ ಪೂರಕವಾಗಿ ಸಾಕಷ್ಟು ಸಮರ್ಥನೀಯ ಬೆಂಬಲದ ಮೂಲಕ ನಾವು ನಿಜವಾಗಿ ಅಂತರರಾಷ್ಟ್ರೀಯ ಸಹಕಾರವನ್ನು ಹೇಗೆ ಹೆಚ್ಚಿಸಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ರಾಷ್ಟ್ರೀಯ ಕ್ರಿಯಾ ಯೋಜನೆಗಳು ನಿಜವಾಗಿ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಹೇಗೆ ಸಂಬಂಧ ಹೊಂದಬಹುದು ಮತ್ತು 2030 ರ ವೇಳೆಗೆ ಬಹು ಅಪಾಯದ ಆರಂಭಿಕ ಎಚ್ಚರಿಕೆ ವ್ಯವಸ್ಥೆಗಳು ಮತ್ತು ವಿಪತ್ತು ಅಪಾಯದ ಮಾಹಿತಿಯ ಲಭ್ಯತೆ ಇರುತ್ತದೆ ಆದ್ದರಿಂದ ಅವರು ಈ ಗುರಿಗಳನ್ನು ಹೊಂದಿಸಿದ್ದಾರೆ ಹಾಗಾದರೆ ಕ್ರಿಯೆಯ ಆದ್ಯತೆಗಳು ಯಾವುವು ಮೊದಲನೆಯದು ಮೊದಲ ಹಂತದಲ್ಲಿ ವಿಪತ್ತುಗಳ ಅಪಾಯವನ್ನು ಅರ್ಥಮಾಡಿಕೊಳ್ಳುವುದು ಸಂಖ್ಯೆ 2 ವಿಪತ್ತು ಅಪಾಯದ ಆಡಳಿತವನ್ನು ಬಲಪಡಿಸುವುದು ಮತ್ತು ವಿಪತ್ತು ಅಪಾಯವನ್ನು ನಿರ್ವಹಿಸುವುದು ಆದ್ದರಿಂದ ನಾವು ನಿರ್ವಹಣೆ ಮತ್ತು ಆಡಳಿತದ ದೃಷ್ಟಿಕೋನವನ್ನು ಹೇಗೆ ನೋಡಬಹುದು ನಂತರ ಸ್ಥಿತಿಸ್ಥಾಪಕತ್ವಕ್ಕಾಗಿ ವಿಪತ್ತು ಅಪಾಯ ಕಡಿತದಲ್ಲಿ ಹೂಡಿಕೆ ಮಾಡುವುದರಿಂದ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳನ್ನು ಹೆಚ್ಚಿಸಲು ಮತ್ತು ಪರಿಣಾಮಕಾರಿ ಪ್ರತಿಕ್ರಿಯೆಗಾಗಿ ವಿಪತ್ತು ಸನ್ನದ್ಧತೆಯನ್ನು ಹೆಚ್ಚಿಸಲು ಮತ್ತು ಚೇತರಿಕೆ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಎರಡರಲ್ಲೂ ಉತ್ತಮವಾಗಿ ಮರಳಿ ನಿರ್ಮಿಸಲು ರಚನಾತ್ಮಕ ಮತ್ತು ರಚನಾತ್ಮಕವಲ್ಲದ ಕ್ರಮಗಳೆರಡೂ ಅತ್ಯಗತ್ಯ ಇದೆ ಆದ್ದರಿಂದ ಇವುಗಳು ಅವರು ಸ್ಥಾಪಿಸಿದ ಆದ್ಯತೆಗಳ ಪ್ರಕಾರಗಳಾಗಿವೆ ಮತ್ತು ಅವರು ಕೆಲವು ರೀತಿಯ ಮಾರ್ಗದರ್ಶಿ ತತ್ವಗಳನ್ನು ಹೇಗೆ ಸ್ಥಾಪಿಸುತ್ತಾರೆ ಎಂಬುದು ನಿಮಗೆ ತಿಳಿದಿದೆ ಈ ಇಡೀ ಸಮಾಜವು ಹೇಗೆ ತೊಡಗಿಸಿಕೊಳ್ಳಬಹುದು ಪುನರ್ನಿರ್ಮಾಣವು ಹೇಗಿರಬೇಕು ಮತ್ತು ಅಸ್ತಿತ್ವದಲ್ಲಿರುವ ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವುದು ಆದ್ದರಿಂದ ಅವರನ್ನು ಹಿಂದಕ್ಕೆ ಕೊಂಡೊಯ್ಯುವುದು ಮಾತ್ರವಲ್ಲದೆ ನಾವು ವಿಷಯಗಳನ್ನು ಉತ್ತಮವಾಗಿ ಹೇಗೆ ಸುಧಾರಿಸಬಹುದು ನಿಮಗೆ ತಿಳಿದಿರುವ ಸಬಲೀಕರಣದ ಬಗ್ಗೆ ಇಡೀ ತಿಳುವಳಿಕೆಯು ಹೇಗೆ ಹೇಳುತ್ತದೆ ಆದ್ದರಿಂದ DFID ಸ್ಥಿತಿಸ್ಥಾಪಕತ್ವವನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಸ್ಥಿತಿಸ್ಥಾಪಕತ್ವ ಎಂಬ ಪದವು DRR ನ ಪ್ರಮುಖ ಆಯಾಮವಾಗಿದೆ ಮತ್ತು UK ಯ ಅಂತರಾಷ್ಟ್ರೀಯ ಅಭಿವೃದ್ಧಿಗಾಗಿ DFID ಇದನ್ನು ವ್ಯಾಖ್ಯಾನಿಸುತ್ತದೆ ಭೂಕಂಪಗಳು ಬರಗಾಲಗಳು ಅಥವಾ ಹಿಂಸಾತ್ಮಕ ಸಂಘರ್ಷಗಳಂತಹ ಆಘಾತಗಳು ಅಥವಾ ಒತ್ತಡಗಳ ಮುಖಾಂತರ ಜೀವನ ಮಟ್ಟವನ್ನು ಕಾಪಾಡಿಕೊಳ್ಳುವ ಅಥವಾ ಪರಿವರ್ತಿಸುವ ಮೂಲಕ ಬದಲಾವಣೆಯನ್ನು ನಿರ್ವಹಿಸುವ ದೇಶಗಳು ಸಮುದಾಯಗಳು ಮತ್ತು ಕುಟುಂಬಗಳ ಸಾಮರ್ಥ್ಯವನ್ನು ಅದು ಹೇಳುತ್ತದೆ ಆದ್ದರಿಂದ ನೀವು ಅವರ ದೀರ್ಘಾವಧಿಯ ನಿರೀಕ್ಷೆಯನ್ನು ರಾಜಿ ಮಾಡಿಕೊಳ್ಳುವುದಿಲ್ಲ ಆದರೆ ಆ ನಿರ್ದಿಷ್ಟ ಸಮಾಜಕ್ಕೆ ಅಥವಾ ದೇಶಕ್ಕೆ ಅಥವಾ ಸಮುದಾಯಕ್ಕೆ ಯಾವ ರೀತಿಯ ಬದಲಾವಣೆ ಯಾವ ರೀತಿಯ ಒತ್ತಡ ಅಥವಾ ಆಘಾತವನ್ನು ತಂದಿದೆ ಮತ್ತು ಅವರು ಹೇಗೆ ಅವರ ದೀರ್ಘಾವಧಿಯ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಲು ಸಾಧ್ಯವಾಯಿತು ಎಂಬುದನ್ನು ಇನ್ನೂ ಕೆಲವು ಚೌಕಟ್ಟುಗಳಿವೆ ಎಂದು ನಿಮಗೆ ತಿಳಿದಿರಬಹುದು ಇಂತಹ ಒಂದು ಸುಸ್ಥಿರ ಜೀವನೋಪಾಯದ ಚೌಕಟ್ಟು ನಾನು ನೋಡಲು ಬಯಸುತ್ತೇನೆ ಇದನ್ನು 1999 ರಲ್ಲಿ DFID ಮತ್ತೆ ಅಭಿವೃದ್ಧಿಪಡಿಸಿದೆ ಮತ್ತು ಬಂಡವಾಳದ ಬಗ್ಗೆ ಮಾತನಾಡುವುದನ್ನು ನೀವು ನೋಡಬಹುದು ಏಕೆಂದರೆ ಅವುಗಳನ್ನು ಆಸ್ತಿಯ ಚೌಕಟ್ಟು ಮತ್ತು ಹೇಗೆ ವ್ಯಕ್ತಿ ಅಥವಾ ಸಮುದಾಯ ಬಳಸುತ್ತದೆ ಎಂದು ಉಲ್ಲೇಖಿಸಲಾಗುತ್ತದೆ ಅವರು ತಮ್ಮ ಜೀವನೋಪಾಯವನ್ನು ಹೇಗೆ ನಿರ್ಮಿಸುತ್ತಾರೆ ಎಂದು ನಾನು ಹೇಳುತ್ತೇನೆ ಅವರು ಹೇಗೆ ಸುಧಾರಿಸಿದರು ಅವರ ಸಾಮರ್ಥ್ಯಗಳನ್ನು ಹೆಚ್ಚಿಸಿದರು ಮತ್ತು ಕೆಲವೊಮ್ಮೆ ಮಾನವ ಬಂಡವಾಳವು ಅವರಿಗೆ ಕೆಲವೊಮ್ಮೆ ನೈಸರ್ಗಿಕ ಬಂಡವಾಳವನ್ನು ಹೆಚ್ಚು ಪ್ರವೇಶಿಸಬಹುದು ಎಂದು ನಾವು ಹೇಳೋಣ ಆದ್ದರಿಂದ ಆ ರೀತಿಯಲ್ಲಿ ಸಮುದಾಯಗಳು ಈ ಸಂಪನ್ಮೂಲಗಳನ್ನು ಅವರು ಹೊಂದಿರುವ ಯಾವುದೇ ಸಾಮರ್ಥ್ಯಗಳಲ್ಲಿ ಪ್ರವೇಶಿಸಲು ಒಲವು ತೋರುತ್ತವೆ ಮತ್ತು ಅವರು ತಮ್ಮ ಜೀವನೋಪಾಯದ ಅವಕಾಶಗಳನ್ನು ಹೇಗೆ ಉಳಿಸಿಕೊಳ್ಳುತ್ತಾರೆ ಉದಾಹರಣೆಗೆ ಘಾನಾದಲ್ಲಿ ಹೆಚ್ಚು ಚಿನ್ನದ ಸಂಪನ್ಮೂಲವನ್ನು ಹೊಂದಿರುವಂತೆ ಆದರೆ ಅದು ಶ್ರೀಮಂತ ದೇಶವೇ ಹಾಗಾಗಿ ಅಲ್ಲಿ ಕುರಿತು ಅದು ಮಾತನಾಡುತ್ತಿದೆ ಎಂದರೆ ಅದು ಕೆಲವು ಮಿತಿಗಳಿವೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದ್ದರೂ ಸಹ ದೇಶವು ಇನ್ನೂ ಕೆಲವು ಸಾಮರ್ಥ್ಯಗಳೊಂದಿಗೆ ಹೇಗೆ ಕೊರತೆಯಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ದುರ್ಬಲತೆಯ ಸಂದರ್ಭದಲ್ಲಿ ಚರ್ಚಿಸಿದಂತೆ ಈ ಸಾಮರ್ಥ್ಯಗಳ ಮೇಲೆ ಪ್ರಭಾವ ಬೀರುವ ಒಂದು ಕೊಡು ಮತ್ತು ತೆಗೆದುಕೊಳ್ಳುವ ಅಂಶವನ್ನು ಅದು ಹೇಗೆ ಹೊಂದಿದೆ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಇವುಗಳನ್ನು ಅವನು ಹೇಗೆ ನಿರ್ವಹಿಸುತ್ತಾನೆ ಅಂದರೆ ಸಮುದಾಯವು ಈ ಸಂಪನ್ಮೂಲಗಳನ್ನು ಪ್ರವೇಶಿಸಲು ನಿರ್ವಹಿಸುತ್ತದೆ ಆದ್ದರಿಂದ ದುರ್ಬಲತೆಯ ಸಂದರ್ಭವು ಸ್ವತಃ ಅಥವಾ ಬಡತನದ ಸಂದರ್ಭವು ಈ ಪ್ರವೇಶವನ್ನು ಕೆಲಸ ಮಾಡಲು ಆಧಾರವಾಗಿರುವ ವಿದ್ಯಮಾನವಾಗಿ ಕಾರ್ಯನಿರ್ವಹಿಸುತ್ತದೆ ಮೂಲಸೌಕರ್ಯ ಮತ್ತು ಸೇವೆಗಳು ಮತ್ತು ಅದು ಹೇಗೆ ಈ ಪ್ರವೇಶದ ನೇರ ಪರಿಣಾಮವನ್ನು ಹೊಂದಿದೆ ತದನಂತರ ಆಡಳಿತದ ಪರಿಸ್ಥಿತಿ ನೀತಿಗಳು ಸಂಸ್ಥೆಗಳು ಮತ್ತು ಪ್ರಕ್ರಿಯೆಗಳು ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಇದು ಕೇವಲ ಈ ನೈಸರ್ಗಿಕ ಮಾನವ ಸಾಮಾಜಿಕ ಮತ್ತು ಭೌತಿಕ ಮತ್ತು ಆರ್ಥಿಕ ಬಂಡವಾಳದಿಂದಾಗಿ ಮಾತ್ರವಲ್ಲ ಜನರು ತಮ್ಮ ಸ್ವತ್ತುಗಳನ್ನು ನಿರ್ವಹಿಸುವ ಮತ್ತು ಅವರ ಜೀವನೋಪಾಯದ ಆಯ್ಕೆಗಳ ಮೇಲೆ ಕಾರ್ಯನಿರ್ವಹಿಸುವ ಸಾಂಸ್ಕೃತಿಕ ಅಂಶಗಳೂ ಸಹ ನಿಜವೆಂದು ನಾವು ಕೆಲವೊಮ್ಮೆ ಅರ್ಥಮಾಡಿಕೊಳ್ಳಬೇಕು ಇಲ್ಲಿ ನಾವು DFIDಗಳ ಸ್ಥಿತಿಸ್ಥಾಪಕತ್ವದ ಚೌಕಟ್ಟಿನ ಬಗ್ಗೆ ಕರೆಯುತ್ತೇವೆ ಆದ್ದರಿಂದ ಒಂದು ಸಂದರ್ಭದ ಬಗ್ಗೆ ಮಾತನಾಡುವ ಮೊದಲ ಭಾಗವಾಗಿದೆ ಮತ್ತು ಸಂದರ್ಭವು ಸಂಪೂರ್ಣ ವ್ಯವಸ್ಥೆ ಮತ್ತು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಅಲ್ಲಿ ಸಂದರ್ಭವು ದುರ್ಬಲತೆ ಸನ್ನಿವೇಶ ಅಲ್ಲಿ ರಾಜಕೀಯ ಸಂದರ್ಭ ಅಲ್ಲಿ ಜನಸಂಖ್ಯಾ ಸಂದರ್ಭ ಅಲ್ಲಿ ಸಾಮಾಜಿಕ ಸಂದರ್ಭವು ಭೌಗೋಳಿಕವಾಗಿ ಹೇಗೆ ಯಾವ ರೀತಿಯ ರಾಜಕೀಯ ಸಂಸ್ಥೆ ಸ್ಥಾನ ಪಡೆದಿದೆ ಈ ಚೌಕಟ್ಟುಗಳು ಒಂದು ವ್ಯವಸ್ಥೆ ಅಥವಾ ಪ್ರಕ್ರಿಯೆಗಳ ಭಾಗವಾಗಿ ಮತ್ತು ನಂತರ ಅಡಚಣೆಯು ಒತ್ತಡ ಮತ್ತು ಆಘಾತಗಳಾಗಿ ಹೇಗೆ ಬರುತ್ತದೆ ಮತ್ತು ಈ ಅಡಚಣೆಯನ್ನು ಹೇಗೆ ಎದುರಿಸುವ ಸಾಮರ್ಥ್ಯಗಳು ಹೇಗೆ ತೆರೆದುಕೊಳ್ಳುತ್ತವೆ ಅವುಗಳು ಹೇಗೆ ಸೂಕ್ಷ್ಮವಾಗಿರುತ್ತವೆ ಎಂಬುದು ನಿಮಗೆ ತಿಳಿದಿದೆ ಇದು ಮಾನ್ಯತೆ ಸೂಕ್ಷ್ಮತೆಯ ಬಗ್ಗೆ ಮಾತನಾಡುತ್ತದೆ ಮತ್ತು ಹೊಂದಾಣಿಕೆಯ ಸಾಮರ್ಥ್ಯ ಅವರು ಇದಕ್ಕೆ ಹೇಗೆ ಹೊಂದಿಕೊಳ್ಳಬಹುದು ಮತ್ತು ಇಲ್ಲಿಯೇ ನಿಮಗೆ ತಿಳಿದಿರುವ ಈ ಅಡಚಣೆಗಳ ಪ್ರತಿಕ್ರಿಯೆಯು ಉತ್ತಮವಾಗಿ ಪುಟಿದೇಳುತ್ತದೆ ಹಿಂತಿರುಗಿ ಚೇತರಿಸಿಕೊಳ್ಳುತ್ತದೆ ಆದರೆ ಮೊದಲಿಗಿಂತ ಕೆಟ್ಟದಾಗಿದೆ ಕುಸಿಯುತ್ತದೆ ಆದ್ದರಿಂದ ಈ ಒತ್ತಡಗಳು ಮತ್ತು ಆಘಾತಗಳಿಗೆ ಅವರು ಹೇಗೆ ಪ್ರತಿಕ್ರಿಯಿಸಲು ಸಮರ್ಥರಾಗಿದ್ದಾರೆ ಎಂಬುದರ ಕುರಿತು ನಾವು ಸಂಪೂರ್ಣ ಸಾಮರ್ಥ್ಯದ ಬಗ್ಗೆ ಮಾತನಾಡುವ ವಿಧಾನಗಳು ಇವು ಆದ್ದರಿಂದ ನಾವು ಸ್ಥಿತಿಸ್ಥಾಪಕತ್ವದ ಬಗ್ಗೆ ಮಾತನಾಡುವಾಗ ಮೊದಲನೆಯದಾಗಿ ಯಾವುದಕ್ಕೆ ಸ್ಥಿತಿಸ್ಥಾಪಕತ್ವ ಯಾರಿಂದ ಸ್ಥಿತಿಸ್ಥಾಪಕತ್ವ ಸ್ಥಿತಿಸ್ಥಾಪಕತ್ವ ಯಾವಾಗ ಈ ಎಲ್ಲಾ ಸಮಯದ ಅಂಶ ಸಂದರ್ಭದ ಅಂಶ ಮತ್ತು ಸ್ಥಾನದ ಅಂಶವು ಬಹಳ ಮುಖ್ಯವಾಗಿದೆ ನಾವು ವಿಪತ್ತಿನ ಸಂದರ್ಭದಲ್ಲಿ ಯೋಜನಾ ಚಕ್ರದ ಬಗ್ಗೆ ಮಾತನಾಡುವಾಗ ಸಿದ್ದಪಡಿಸುವಾಗ ಗುರುತಿಸುವಿಕೆ ಮೌಲ್ಯಮಾಪನ ಹಣಕಾಸು ಅನುಷ್ಠಾನ ಮತ್ತು ವಿಕಸನವನ್ನು ನಾವು ನೋಡಬೇಕಾದ 6 ಅಂಶಗಳಾಗಿವೆ ಅವರಲ್ಲಿ ಹಲವರು ಇದನ್ನು ನೋಡದಿರುವ ಅತ್ಯಂತ ಮುಖ್ಯವಾದ ವಿಷಯ ಇದು ಆಗಿದೆ ಏಕೆಂದರೆ ಸಿದ್ದಪಡಿಸುವಾಗ ಇದು ವಾಸ್ತವವಾಗಿ ಸಹಕಾರಕ್ಕಾಗಿ ಸಾಮಾನ್ಯ ಮಾರ್ಗಸೂಚಿಗಳು ಮತ್ತು ತತ್ವಗಳನ್ನು ಹೊಂದಿಸುತ್ತದೆ ಕೇಂದ್ರೀಕೃತ ಪ್ರದೇಶಗಳ ಒಪ್ಪಂದವನ್ನು ಇದು ಯೋಜನೆಯ ಉಪಯೋಗವನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನೀವು ಸಮಸ್ಯೆಗಳನ್ನು ವಿಶ್ಲೇಷಿಸಲು ತಿಳಿದಿರುವ ನಿಜವಾದ ಸಮಸ್ಯೆಗಳು ಯಾವುವು ಪಾಲುದಾರರ ಆಸಕ್ತಿಯ ಅಗತ್ಯತೆಗಳು ಅವರು ಆಲೋಚನೆಗಳನ್ನು ಹೇಗೆ ಯೋಜಿಸುತ್ತಾರೆ ಹೇಗೆ ನಿರ್ಧರಿಸಬೇಕು ಮತ್ತು ಇಲ್ಲಿ ನಾವು ಅದನ್ನು ಗುರುತಿಸುತ್ತೇವೆ ಮತ್ತು ಅದು ಹೇಗೆ ಮಾಡಬಹುದು ಎಂಬುದರ ಕುರಿತು ನಿಮಗೆ ತಿಳಿದಿರುವ ಮೌಲ್ಯಮಾಪನ ಖಾತೆಗಳನ್ನು ಪರಿಗಣಿಸಿ ಮಧ್ಯಸ್ಥಗಾರರ ಅಭಿಪ್ರಾಯಗಳು ಮತ್ತು ಪ್ರಸ್ತುತತೆಗಳ ಮತ್ತು ಅದರ ಹಣಕಾಸಿನ ಭಾಗದ ಬಗ್ಗೆ ಮಾತನಾಡುತ್ತದೆ ದಿನದ ಕೊನೆಯಲ್ಲಿ ನಾವು ನಿಧಿಯ ಅಂಶವನ್ನು ನೋಡಬೇಕಾಗಿದೆ ಯಾರು ಪ್ರಚಾರ ಮಾಡಲಿದ್ದಾರೆ ನಮ್ಮಲ್ಲಿ ಎಷ್ಟು ಇದೆ ಹೇಗೆ ತರುವುದು ಕ್ರೌಡ್ಸೋರ್ಸಿಂಗ್ ಅಥವಾ ಸಮುದಾಯ ಮೂಲಗಳು ಅಥವಾ NGOಗಳು ಅಥವಾ ಬಾಹ್ಯದಿಂದ ಹಣವನ್ನು ಹೇಗೆ ಹಿಂಪಡೆಯುವುದು ಆದ್ದರಿಂದ ಈ ಸಂಪೂರ್ಣ ವಿಷಯವನ್ನು ನೋಡಬೇಕು ಮತ್ತು ಮುಖ್ಯವಾಗಿ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಚಕ್ರದ ವಿವಿಧ ಹಂತಗಳಲ್ಲಿ ಆದ್ದರಿಂದ ಒಬ್ಬರು ಮಧ್ಯಂತರವಾಗಿ ಪರಿಶೀಲಿಸಬೇಕೇ ಮತ್ತು ಅನುಷ್ಠಾನ ಆದ್ದರಿಂದ ನಾವು ಒಪ್ಪಿದ ಸಂಪನ್ಮೂಲಗಳ ಬಗ್ಗೆ ಹೇಳಿದಾಗ ಮತ್ತು ನಾವು ಈ ಯೋಜಿತ ಚಟುವಟಿಕೆಗಳನ್ನು ಹೇಗೆ ಕಾರ್ಯಗತಗೊಳಿಸಲಿದ್ದೇವೆ ಆದ್ದರಿಂದ ಇಲ್ಲಿಯೇ ನಾವು ಮಾನಿಟರ್ ಪ್ರಗತಿಯನ್ನು ನೋಡಬೇಕು ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳಬೇಕು ನೀವು ಕೆಲವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀರಿ ಮತ್ತು ಮತ್ತೆ ಕೆಲವು ವಿಪತ್ತು ಸಂಭವಿಸಿದೆ ಎಂದು ಊಹಿಸಿ ಹಾಗಾದರೆ ನಾವು ಅದರೊಂದಿಗೆ ಹೇಗೆ ಹೊಂದಿಕೊಳ್ಳಬೇಕು ಸಂಪೂರ್ಣ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವೇಳಾಪಟ್ಟಿ ಹೇಗಿದೆ ಅದನ್ನು ಮುಗಿಸಿದ ನಂತರ ಯಾವ ರೀತಿಯ ಯೋಜನೆಗಳು ಸಾಧನೆಗಳು ಮತ್ತು ಪರಿಣಾಮಗಳು ಮತ್ತು ಅದು ಯಾವ ರೀತಿಯ ಕಲಿಕೆಯನ್ನು ಹೊಂದಿದೆ ಎಂಬುದನ್ನು ನೋಡಬೇಕು ಇದರಿಂದ ನಿಮಗೆ ತಿಳಿದಿರುವ ಇತರ ಯೋಜನೆಗಳಿಗೆ ಇದು ತೆಗೆದುಕೊಳ್ಳಬಹುದು ಆದ್ದರಿಂದ ಇವುಗಳು ಒಬ್ಬರು ತೆಗೆದುಕೊಳ್ಳಬೇಕಾದ ಪಾಠಗಳಾಗಿವೆ ಮತ್ತು ಅವರು DRR ನಲ್ಲಿ ಸರ್ಕಾರಿ ಪಾತ್ರಗಳನ್ನು ಸಹ ಪಟ್ಟಿ ಮಾಡುತ್ತಾರೆ ಆದ್ದರಿಂದ ಇದು ಹಲವಾರು ಪಾತ್ರಗಳನ್ನು ವಹಿಸುತ್ತದೆ ಉದಾಹರಣೆಗೆ DRR ಸರಕುಗಳು ಮತ್ತು ಸೇವೆಗಳ ಪೂರೈಕೆದಾರರಾಗಿ ಮುಂಚಿನ ಎಚ್ಚರಿಕೆ ವ್ಯವಸ್ಥೆಗಳನ್ನು ನಿರ್ವಹಿಸುವುದು ತುರ್ತು ಪ್ರತಿಕ್ರಿಯೆ ಸ್ಥಳಾಂತರಿಸುವ ಆಶ್ರಯಗಳು ಮತ್ತು ಆರೋಗ್ಯ ಕ್ಷೇತ್ರ ಅಪಾಯ ತಪ್ಪಿಸುವವರಾಗಿ ಸಾರ್ವಜನಿಕ ಮೂಲಸೌಕರ್ಯದಲ್ಲಿನ ಹೂಡಿಕೆಗಳನ್ನು ಪರಿಸರ ಅಪಾಯಗಳಲ್ಲಿ ರಕ್ಷಿಸಲಾಗಿದೆ ಆದ್ದರಿಂದ ಈ ಎಲ್ಲಾ ಸಾರ್ವಜನಿಕ ಮೂಲಸೌಕರ್ಯಗಳು ಈ ಅಪಾಯಗಳ ವಿರುದ್ಧ ಅವರು ಹೇಗೆ ರಕ್ಷಿಸಲು ಸಮರ್ಥರಾಗಿದ್ದಾರೆ ಖಾಸಗಿ ವಲಯದ ಚಟುವಟಿಕೆಗಳ ನಿಯಂತ್ರಣದ ಆಯಾಮಕ್ಕೆ ನಿಯಂತ್ರಕರಾಗಿ ಅನೇಕ ಏಜೆನ್ಸಿಗಳು ವಿಪತ್ತಿಗೆ ಮುಂದೆ ಬರುವುದರಿಂದ ಬಹುಶಃ ಅದು ವ್ಯವಹಾರವಾಗಬಹುದು ಆದರೆ ಇದನ್ನು ಹೇಗೆ ಮೇಲ್ವಿಚಾರಣೆ ಮಾಡುವುದು ಹೇಗೆ ನಿಯಂತ್ರಿಸುವುದು ಎಂಬುದನ್ನು ಸರ್ಕಾರವು ನೋಡಬೇಕಾಗಿದೆ ಸಾಮೂಹಿಕ ಕ್ರಿಯೆ ಮತ್ತು ಖಾಸಗಿ ವಲಯದ ಚಟುವಟಿಕೆಯ ಪ್ರವರ್ತಕರಾಗಿ ಸಾರ್ವಜನಿಕ ಶಿಕ್ಷಣ ಮತ್ತು ಸನ್ನದ್ಧತೆ ಮತ್ತು ವ್ಯಾಪಾರ ನಿರಂತರತೆ ಸಂಯೋಜಕರಾಗಿ ಅವರು ಬಹು ಪಾಲುದಾರರ ಚಟುವಟಿಕೆಗಳು ಮತ್ತು DRR ಪಾಲುದಾರಿಕೆಗಳ ಸಂಯೋಜಕರಾಗಿದ್ದಾರೆ ಆದ್ದರಿಂದ ಇದು ಸಾರ್ವಜನಿಕ ವಲಯ ಮಾತ್ರವಲ್ಲದೆ ಸಾರ್ವಜನಿಕ ಖಾಸಗಿ ಸ್ಥಳೀಯ ಮತ್ತು ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಸಮನ್ವಯವೂ ಆಗಿದೆ ಹಾಗಾದರೆ ಸರ್ಕಾರ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ನಾವು ರಾಜಕೀಯ ಸನ್ನಿವೇಶದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಮಾತನಾಡುವಾಗ ಈ ಇಡೀ ಚಕ್ರವು ಹೇಗೆ ಬರುತ್ತದೆ ಉದಾಹರಣೆಗೆ ನೀವು ಈವೆಂಟ್ನಿಂದ ಮಾತನಾಡುವ ಒತ್ತಡಗಳನ್ನು ಹೊಂದಿದ್ದೀರಿ ಮತ್ತು ವಿವಿಧ ಡೇಟಾ ಸೆಟ್ಗಳ ಡೇಟಾವು ನಂಬಲರ್ಹವಾಗಿ ಬರುವ ತಾಂತ್ರಿಕ ಒಳಹರಿವುಗಳಿವೆ ಆದ್ದರಿಂದ ಇದು ಅರಿವಿನ ಭಾಗವಾಗಿದೆ ಇಲ್ಲಿ ವಿಶ್ವಾಸಾರ್ಹ ಮೂಲಗಳು ವೃತ್ತಿಪರ ವಿವೇಚನೆಯ ಬಗ್ಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ನೀಡುತ್ತದೆ ಸ್ಥಳೀಯ ಅಂಶಗಳಾದ ವ್ಯಕ್ತಿತ್ವಗಳು ಉದ್ಯೋಗ ನಿರೀಕ್ಷೆಗಳು ಅವರೋಹಣ ಹೀಗೆ ಎಲ್ಲಾ ವೃತ್ತಿಪರ ವಿವೇಚನೆ ಮತ್ತು ಆಸಕ್ತಿ ಸಾರ್ವಜನಿಕ ಮತ್ತು ಖಾಸಗಿ ಏಕೆಂದರೆ ಆಂತರಿಕ ಗುಂಪುಗಳು ಒಪ್ಪಿತ ವಿರೋಧ ಗುಂಪುಗಳು ಫ್ರಿಂಜ್ ಗುಂಪುಗಳು ಇರುವುದರಿಂದ ನೀವು ಏನನ್ನಾದರೂ ಕಾರ್ಯಗತಗೊಳಿಸಲು ಬಯಸಿದರೆ ಅದು ಯಾವಾಗಲೂ ಪ್ರಜಾಪ್ರಭುತ್ವದಲ್ಲಿದೆ ಪರಿಸರ ವಿಭಿನ್ನ ವಿರೋಧಗಳು ವಿಭಿನ್ನ ಪದಗಳನ್ನು ಹೊಂದಿವೆ ಅದರಲ್ಲಿ ವಿಭಿನ್ನ ಪಾಲನ್ನು ಹೊಂದಿವೆ ಮತ್ತು ನಿಮಗೆ ತಿಳಿದಿರುವ ಪ್ರಕ್ರಿಯೆಯ ಮೇಲೆ ಸಾಕಷ್ಟು ಒತ್ತಡಗಳಿವೆ ಮತ್ತು ಅವರು ಕಾನೂನು ನಿರ್ಬಂಧಗಳು ರಾಜಕೀಯ ಅಧಿಕಾರ ಮತ್ತು ವೃತ್ತಿಪರ ನೀತಿಶಾಸ್ತ್ರದ ಸಾಂಸ್ಥಿಕ ಅಂಶಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹೇಗೆ ಕೊಡುಗೆ ನೀಡಿದ್ದಾರೆ ಮತ್ತು ಆರ್ಥಿಕ ಸನ್ನಿವೇಶ ಹಣಕಾಸಿನ ಅಂಶ ವೆಚ್ಚದ ಪ್ರವೃತ್ತಿಗಳು ರಾಜಕೀಯವಾಗಿ ನಿರ್ಧರಿಸಲಾದ ರಾಜಕೀಯವಾಗಿ ನಿರ್ಧರಿಸಲಾಗುತ್ತದೆ ಏಕೆಂದರೆ ಕೆಲವೊಮ್ಮೆ ಈ ಸಂಪೂರ್ಣ ವ್ಯವಹಾರ ಪ್ರಕ್ರಿಯೆಯು ವಿಭಿನ್ನ ಆದ್ಯತೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ಪ್ರಜಾಸತ್ತಾತ್ಮಕ ಸಂದರ್ಭಗಳಲ್ಲಿ ಈ ರೀತಿಯ ಹಣಕಾಸಿನ ಅಂಶವು ಹೆಚ್ಚು ಪಾರದರ್ಶಕವಾಗಿರಬೇಕು ಮತ್ತು ನ್ಯಾಯಸಮ್ಮತತೆಯು ನಾವು ತರ್ಕಬದ್ಧಗೊಳಿಸುವಿಕೆ ನಿರ್ಧಾರಗಳನ್ನು ನಕಲಿಸುವುದು ಮತ್ತು ಸೈದ್ಧಾಂತಿಕ ಬದಲಾವಣೆಗಳ ಬಗ್ಗೆ ಮಾತನಾಡುತ್ತೇವೆ ಇದು ಎಲ್ಲಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅದು ವೈಫಲ್ಯದ ಅಪಾಯದ ಬಗ್ಗೆಯೂ ಮಾತನಾಡುತ್ತದೆ ಮತ್ತು ಇವುಗಳು ಈ ಎಲ್ಲಾ ವಿಭಿನ್ನ ಅಂಶಗಳು ವಾಸ್ತವವಾಗಿ ಮಧ್ಯಸ್ಥಿಕೆ ವಹಿಸುತ್ತವೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ ನಿರ್ಧಾರಗಳು ಅಥವಾ ನಿರ್ಧಾರಗಳಲ್ಲದವು ದಿನಚರಿ ಅಥವಾ ದಿನಚರಿಯಲ್ಲದವು ಮತ್ತು ನಂತರ ಅವರು ಫಲಿತಾಂಶಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತಾರೆ ಈ ಫಲಿತಾಂಶಗಳು ಯೋಜನೆಗಳ ರೂಪದಲ್ಲಿ ನಿಷ್ಕ್ರಿಯತೆಯ ರೂಪದಲ್ಲಿ ಅದು ಸಮೀಕ್ಷೆಗಳ ರೂಪದಲ್ಲಿರಬಹುದು ತಾಂತ್ರಿಕ ಮಾಹಿತಿಯು ಸಮೀಕ್ಷೆಗಳ ಮೇಲೆ ಕಾರ್ಯನಿರ್ವಹಿಸಬಹುದು ಮತ್ತು ಕೆಲವು ಸಾಂಸ್ಥಿಕ ಅಥವಾ ರಾಜಕೀಯ ಅಂಶಗಳ ಬಗ್ಗೆ ಅವರು ಮಾತನಾಡುತ್ತಾರೆ ಯೋಜನೆಗಳು ಅವರು ತೆಗೆದುಕೊಂಡಿರುವ ಲಿಂಗ ಅಭಿವೃದ್ಧಿ ಯೋಜನೆಗಳು ಮತ್ತು ಸಮಾಲೋಚನೆ ವ್ಯಾಪಾರದ ನಿರಂತರತೆ ಮತ್ತು ಉದ್ದೇಶಿತ ಮತ್ತು ಉದ್ದೇಶವಿಲ್ಲದ ಪರಿಣಾಮಗಳು ಆಗಿದೆ ಆದ್ದರಿಂದ ನಿರ್ಧಾರ ಪ್ರಕ್ರಿಯೆಯಲ್ಲಿ ವಿವಿಧ ಒಳಹರಿವುಗಳು ಹೇಗೆ ಬರುತ್ತವೆ ಮತ್ತು ಇದು ಬಹಳ ದೊಡ್ಡ ನಿರ್ವಹಣಾ ರಚನೆಯಾಗಿದೆ ಮತ್ತು ನಾವು ಸಮುದಾಯದ ತೊಡಗಿಸಿಕೊಳ್ಳುವಿಕೆಯ ಮತ್ತು ಭಾಗವಹಿಸುವಿಕೆಯ ಬಗ್ಗೆ ಮಾತನಾಡುವಾಗ ಮೊದಲನೆಯದಾಗಿ ಒಬ್ಬರು ಎರಡು ಇವೆ ಎಂದು ನೋಡಬೇಕು ಒಂದು ಮಾರ್ಗದರ್ಶಿಯಾಗಿದೆ ಮತ್ತು ಇನ್ನೊಂದು ಒಂದು ರೀತಿಯ ಭಾಗವಹಿಸುವಿಕೆ ಆಧಾರಿತವಾಗಿದೆ ಆದರೆ ಈಗ ನೀವು ಅದನ್ನು ಸಂಪೂರ್ಣವಾಗಿ ಮಾರ್ಗದರ್ಶಿಸಿದಾಗ ನೀವು ನೋಡಿದರೆ ನಿಮ್ಮಲ್ಲಿಲ್ಲದಿದ್ದಾಗ ನಿಮಗೆ ತಿಳಿದಿದೆ ನೀವು ಕುಶಲತೆಯನ್ನು ನೋಡಿದರೆ ನೀವು ನಿಯಂತ್ರಣವನ್ನು ಹೊಂದಿಲ್ಲದಿದ್ದಾಗ ನಿಸ್ಸಂಶಯವಾಗಿ ನಿಮ್ಮನ್ನು ಮತ್ತು ಅದನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಬಾಹ್ಯ ಸಂಸ್ಥೆ ಇದೆ ಅಲ್ಲಿ ಅದು ಮಾರ್ಗದರ್ಶಿಯಾಗುತ್ತದೆ ಮತ್ತು ಅದೇನೇ ಇದ್ದರೂ ನೀವು ನಿಯಂತ್ರಣವನ್ನು ಹೆಚ್ಚಿಸಿದಾಗ ನೀವು ಆ ಕೊಳವೆಯನ್ನು ವಿಸ್ತರಿಸಿದಾಗ ಮತ್ತು ಅದು ಕುಶಲತೆಯಿಂದ ಮಾಹಿತಿ ಸಮಾಲೋಚನೆ ಸಹಯೋಗ ಮತ್ತು ಅಧಿಕಾರದಿಂದ ಹೋಗುತ್ತದೆ ಆದ್ದರಿಂದ ಯೋಜನೆ ನಿರ್ಧಾರ ಮಾಡುವಿಕೆಯ ಮೇಲೆ ಸಮುದಾಯದ ನಿಯಂತ್ರಣದ ಪ್ರಮಾಣವು ನಿಮಗೆ ತಿಳಿದಿರುವುದು ಹೇಗೆ ಎಂಬುದು ಇನ್ನೂ ಅಧಿಕಾರವನ್ನು ನೀಡುತ್ತದೆ ಅದು ನಿಮಗೆ ನಿಯಂತ್ರಣವು ವಿಶಾಲ ಅಂಶವಾಗಿದೆ ಇವುಗಳು ನಾನು ಪರಿಚಯಿಸಲು ಪ್ರಯತ್ನಿಸಿದ ಕೆಲವು ಚೌಕಟ್ಟುಗಳು ಎಂದು ನಾನು ಭಾವಿಸುತ್ತೇನೆ ಮತ್ತು ಮುಂಬರುವ ತರಗತಿಯಲ್ಲಿ ನಾವು ಕೆಲವು ಪರಿಕರಗಳು ಮತ್ತು DRR ಬಗ್ಗೆ ಮಾತನಾಡುತ್ತೇವೆ ತುಂಬಾ ಧನ್ಯವಾದಗಳು